ಕೋರ್ಸ್ಗೆ ಮರಳಿ ಸ್ವಾಗತ ಕೆಲವು ಹೊಸ ಪರಿಕಲ್ಪನೆಗಳು ಹೊಸ ಆಲೋಚನೆಗಳು ಮತ್ತು ಹೊಸ ಪರಿಹಾರಗಳನ್ನು ಅಧ್ಯಯನ ಮಾಡುವ ವಿಷಯದಲ್ಲಿ ನೀವು ಕೋರ್ಸ್ ಅನ್ನು ಆನಂದಿಸುತ್ತಿರುವಿರಿ ಎಂದು ನಾನು ಭಾವಿಸುತ್ತೇನೆ ಇದು ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ನ 4 ನೇ ವಾರವಾಗಿದೆ ನಾನು ಈಗ ಏನು ಮಾಡುತ್ತೇನೆ ನಾವು ಕಳೆದ ಬಾರಿ ಮಾತನಾಡುತ್ತಿದ್ದ ಗೌಪ್ಯತೆಯ ವಿಷಯವನ್ನು ಮುಂದುವರಿಸುತ್ತೇನೆ ಈಗ ನಾವು ಸದ್ಯಕ್ಕೆ ಗೌಪ್ಯತೆಯ ವಿಷಯದಲ್ಲಿದ್ದೇವೆ ಎಂದು ನಿಮಗೆ ತಿಳಿಸಲು ಅವಕಾಶ ಮಾಡಿಕೊಡುತ್ತೇವೆ ನಾವು ಕೇವಲ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಆವರಿಸಿದ್ದೇವೆ ಮತ್ತು ಈಗ ನೀವೆಲ್ಲರೂ ಸ್ವಲ್ಪ Linux ಪೈಥಾನ್ನೊಂದಿಗೆ ಚೆನ್ನಾಗಿ ತಿಳಿದಿರುತ್ತೀರಿ ಎಂದು ನಾನು ಭಾವಿಸುತ್ತೇನೆ ಹೇಗೆ ಟ್ವಿಟ್ಟರ್ನಿಂದ ಡೇಟಾವನ್ನು ಸಂಗ್ರಹಿಸಿ ಡೇಟಾವನ್ನು ಹೇಗೆ ಸಂಗ್ರಹಿಸುವುದು ನೀವು ಯಾವ ರೀತಿಯ MySQL ಪ್ರಶ್ನೆಗಳನ್ನು ಬರೆಯಬೇಕು ಮತ್ತು ಡೇಟಾವನ್ನು ಸಂಗ್ರಹಿಸಬೇಕು ಮತ್ತು ಎಲ್ಲವನ್ನೂ ತಿಳಿದುಕೊಳ್ಳೋಣ ಕಳೆದ ವಾರದಲ್ಲಿ ನಾವು ವೆಸ್ಟಿನ್ ಎಲ್ಲಾ US ನಾಗರಿಕರನ್ನು 3 ವರ್ಗಗಳಾಗಿ ವರ್ಗೀಕರಿಸಿದ ಬಗ್ಗೆ ನೋಡಿದ್ದೇವೆ ಮೂಲಭೂತವಾದಿ ವಾಸ್ತವಿಕವಾದಿಗಳು ಮತ್ತು ಕಾಳಜಿಯಿಲ್ಲದ ಮೂಲಭೂತವಾದಿಗಳು 25 ಪ್ರತಿಶತ ವಾಸ್ತವಿಕವಾದಿಗಳು 60 ಪ್ರತಿಶತ ಮತ್ತು ಕಾಳಜಿಯಿಲ್ಲದವರು 15 ಪ್ರತಿಶತದಷ್ಟು ಇದ್ದಾರೆ ಮೂಲಭೂತವಾದಿಗಳು ಯಾವುದೇ ವೈಯಕ್ತಿಕ ಮಾಹಿತಿಯನ್ನು ನೀಡದ ಜನರು ವಾಸ್ತವಿಕವಾದಿಗಳು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಗೌಪ್ಯತೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ವೈಯಕ್ತಿಕ ಮಾಹಿತಿಯನ್ನು ನೀಡಿದ ಮತ್ತು ವೈಯಕ್ತಿಕ ಮಾಹಿತಿಯನ್ನು ಬಹಿರಂಗಪಡಿಸುವ ಭಾಗವಾಗಿರುವ ಜನರ ಗುಂಪನ್ನು ಕಾಳಜಿಯಿಲ್ಲದವರು US ನಲ್ಲಿ ಸುಮಾರು 15 ಪ್ರತಿಶತದಷ್ಟಿದ್ದಾರೆ ಭಾರತದಲ್ಲಿನ ದೊಡ್ಡ ಗುಂಪಿನಲ್ಲಿ ಸಂಗ್ರಹಿಸಲಾದ ಕೆಲವು ಡೇಟಾದ ಕುರಿತು ನಾನು ಕಳೆದ ಬಾರಿ ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳಿದೆ ಹಾಗಾಗಿ ನಾನು ಕೇಳಿದ ಪ್ರಶ್ನೆಗಳಲ್ಲಿ ಇದೂ ಒಂದು ನಿಮ್ಮ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ನಲ್ಲಿ ನಿಮ್ಮ ವೈಯಕ್ತಿಕ ಮಾಹಿತಿಯ ಗೌಪ್ಯತೆಯ ಬಗ್ಗೆ ನಿಮಗೆ ಏನನಿಸುತ್ತದೆ ಅದು ಫೇಸ್ಬುಕ್ ಬಗ್ಗೆ ಸುಮಾರು 42 ಪ್ರತಿಶತ ಗರಿಷ್ಠ 42 ಶೇಕಡಾ ನನ್ನ ಗೌಪ್ಯತೆ ಸೆಟ್ಟಿಂಗ್ಗಳನ್ನು ನಿರ್ದಿಷ್ಟಪಡಿಸಿದ ನನ್ನ ಡೇಟಾವು ಗೌಪ್ಯತೆ ಉಲ್ಲಂಘನೆಯಿಂದ ಸುರಕ್ಷಿತವಾಗಿದೆ ಎಂದು ಹೇಳಿದರು ನಾನು ನಿಮಗೆ ಕೇಳಿದ ಇನ್ನೊಂದು ಪ್ರಶ್ನೆಯೆಂದರೆ ನೀವು ಹೆಚ್ಚಾಗಿ ಬಳಸುವ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ನಲ್ಲಿ ನೀವು ಸ್ನೇಹ ವಿನಂತಿಯನ್ನು ಸ್ವೀಕರಿಸಿದರೆ ಈ ಸಂದರ್ಭದಲ್ಲಿ ಫೇಸ್ಬುಕ್ ಈ ಕೆಳಗಿನ ಜನರಲ್ಲಿ ಯಾರನ್ನು ನೀವು ಸ್ನೇಹಿತರಾಗಿ ಸೇರಿಸುತ್ತೀರಿ ಮತ್ತು ಅತಿ ಹೆಚ್ಚು ವಾಸ್ತವವಾಗಿ ವಿರುದ್ಧ ಲಿಂಗದ ವ್ಯಕ್ತಿ ಕಳೆದೆರಡು ವಾರಗಳಲ್ಲಿ ನೀವು ಸಾಮಾಜಿಕ ನೆಟ್ವರ್ಕ್ನಲ್ಲಿ ತೆಗೆದುಕೊಳ್ಳುತ್ತಿರುವ ತರಗತಿಯ ಮೂಲಕ ಹೋಗುತ್ತಿರುವಾಗ ನನಗೆ ಖಚಿತವಾಗಿದೆ ನಿಮ್ಮ ಸ್ವಂತ ನಡವಳಿಕೆಯು ಸಹ ಬದಲಾಗುತ್ತಿರಬಹುದು ನೀವು ಈ ಕೆಲವು ವಿನಂತಿಗಳನ್ನು ಹೆಚ್ಚು ಹತ್ತಿರದಿಂದ ನೋಡುತ್ತಿರಬಹುದು ನಿಮ್ಮ ಕಾರ್ಯವಿಧಾನವನ್ನು ನೀವು ರೂಪಿಸುತ್ತಿರಬಹುದು ನೀವು ಪಡೆಯುವ ಯಾವುದೇ ಸ್ನೇಹಿತರ ವಿನಂತಿಯ ಮೂಲಕ ನೀವು ಅದನ್ನು ಹೇಗೆ ಸ್ವೀಕರಿಸುತ್ತೀರಿ ಅಥವಾ ನೀವು ಅದನ್ನು ಹೇಗೆ ನಿರಾಕರಿಸುತ್ತೀರಿ ಈಗ ಡೇಟಾವು ಸಾರ್ವಜನಿಕವಾಗಿ ಲಭ್ಯವಿದೆ ದಯವಿಟ್ಟು ಡೇಟಾದೊಂದಿಗೆ ಆಟವಾಡಲು ಹಿಂಜರಿಯಬೇಡಿ ಕಳೆದ ಬಾರಿ ನಾನು ನಿನ್ನನ್ನು ಪ್ರಶ್ನೆಯೊಂದಿಗೆ ಬಿಟ್ಟುಬಿಟ್ಟೆ ಫೇಸ್ಬುಕ್ ಟ್ವಿಟರ್ನಲ್ಲಿ ನೀವು ಹೊಂದಿರುವ ಗೌಪ್ಯತೆ ಸಮಸ್ಯೆಗಳು ಯಾವುವು ನೀವು ಗೌಪ್ಯತೆಯನ್ನು ಹೇಗೆ ವ್ಯಾಖ್ಯಾನಿಸುತ್ತೀರಿ ನಿಮ್ಮಲ್ಲಿ ಕೆಲವರು ವಿವಿಧ ಫೇಸ್ಬುಕ್ ಗೌಪ್ಯತೆ ಸಮಸ್ಯೆಗಳ ಬಗ್ಗೆ ಅಥವಾ ಫೇಸ್ಬುಕ್ ಗೌಪ್ಯತೆ ಸಮಸ್ಯೆಗಳ ಕುರಿತು ನಿಮ್ಮ ಸ್ವಂತ ಪ್ರಶ್ನೆಗಳ ಕುರಿತು ಫೋರಮ್ನಲ್ಲಿ ಮಾಹಿತಿಯನ್ನು ಪೋಸ್ಟ್ ಮಾಡುವುದನ್ನು ನೋಡಲು ಸಂತೋಷವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಾವು ನಿಜವಾಗಿಯೂ ಫೋರಮ್ ಅನ್ನು ಹೆಚ್ಚು ಸಕ್ರಿಯಗೊಳಿಸಬೇಕು ಏಕೆಂದರೆ ಕೆಲವು ಪುನರಾವರ್ತಿತ ಪ್ರಶ್ನೆಗಳು ಬರುತ್ತವೆ ಎಂದು ನಾನು ಭಾವಿಸುತ್ತೇನೆ ನಾವು ಸಾಧ್ಯವಾದಷ್ಟು ಉತ್ತರಿಸಲು ಪ್ರಯತ್ನಿಸುತ್ತೇವೆ ಆದರೆ ಅವುಗಳು ಪುನರಾವರ್ತನೆಯಾದಾಗ ನಾವು ನಿಜವಾಗಿ ಉತ್ತರಿಸುವುದನ್ನು ತಪ್ಪಿಸಬಹುದು ನೀವು ಕೇಳಲು ನಾನು ಬಲವಾಗಿ ಶಿಫಾರಸು ಮಾಡುತ್ತೇವೆ ಪ್ರಶ್ನೆಗಳನ್ನು ಪೋಸ್ಟ್ ಮಾಡುವ ಮೊದಲು ವೇದಿಕೆಯನ್ನು ಪರಿಶೀಲಿಸಿ ಆದ್ದರಿಂದ ಗೌಪ್ಯತೆ ಏನು ಎಂಬುದನ್ನು ನಾವು ಸ್ವಲ್ಪ ನೋಡೋಣ ಮತ್ತು ನಂತರ ಫೇಸ್ಬುಕ್ನಲ್ಲಿ ಗೌಪ್ಯತೆ ಸ್ಥಿತಿಯನ್ನು ವಿಶ್ಲೇಷಿಸುವ ವಿಷಯದಲ್ಲಿ ಕಡಿಮೆಯಾದ ಕೆಲವು ಸಂಶೋಧನೆಗಳ ಕುರಿತು ಸ್ವಲ್ಪ ವಿವರವನ್ನು ನೀಡೋಣ ಗೌಪ್ಯತೆಯ ಬಗ್ಗೆ ಈ ಹಿಂದೆ ನೀಡಲಾದ ಒಂದು ವ್ಯಾಖ್ಯಾನವೆಂದರೆ ಗೌಪ್ಯತೆ ತುಂಬಾ ಸಂಕೀರ್ಣವಾದ ಮೌಲ್ಯವಾಗಿದೆ ಆದ್ದರಿಂದ ಸ್ಪರ್ಧಾತ್ಮಕ ಮತ್ತು ವಿರೋಧಾತ್ಮಕ ಆಯಾಮಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಆದ್ದರಿಂದ ವಿವಿಧ ಮತ್ತು ವಿಭಿನ್ನ ಅರ್ಥಗಳೊಂದಿಗೆ ಮುಳುಗಿದೆ ಅದನ್ನು ಉಪಯುಕ್ತವಾಗಿ ತಿಳಿಸಬಹುದೇ ಎಂದು ನಾನು ಕೆಲವೊಮ್ಮೆ ಹತಾಶೆ ಮಾಡುತ್ತೇನೆ ಹಾಗಾಗಿ ರಾಬರ್ಟ್ ತನ್ನ ಪುಸ್ತಕ ತ್ರೀ ಕಾನ್ಸೆಪ್ಟ್ಸ್ ಆಫ್ ಪ್ರೈವಸಿಯಲ್ಲಿ ಗೌಪ್ಯತೆಯ ಬಗ್ಗೆ ಮಾತನಾಡುತ್ತಿದ್ದ ಆದರೆ ವ್ಯಾಖ್ಯಾನಗಳ ಮೂಲಕ ಗೌಪ್ಯತೆಯನ್ನು ವಾಸ್ತವವಾಗಿ ಯೋಚಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಅಂದರೆ ನಿಮಗೆ ಖಾಸಗಿತನ ಎಂದರೇನು ಎಂದು ನೀವು ನೋಡಿದರೆ ನೀವು ಈ ಉಪನ್ಯಾಸವನ್ನು ಏಕೆ ಕುಳಿತು ಕೇಳುತ್ತಿದ್ದೀರಿ ನಿಮ್ಮ ಶಾಲೆಯಲ್ಲಿ ಖಾಸಗಿತನ ಮನೆಯಲ್ಲಿ ಖಾಸಗಿತನ ಕೆಲಸದಲ್ಲಿ ಖಾಸಗಿತನ ತುಂಬಾ ವಿಭಿನ್ನವಾಗಿದೆ ವಿವಿಧ ಸಂದರ್ಭಗಳಲ್ಲಿ ನಿರ್ದಿಷ್ಟ ವ್ಯಕ್ತಿಗೆ ಗೌಪ್ಯತೆ ಏನೆಂದು ವ್ಯಾಖ್ಯಾನಿಸುವುದು ತುಂಬಾ ಕಷ್ಟ ಈ ವ್ಯಾಖ್ಯಾನವು ವಾಸ್ತವವಾಗಿ ಸೆರೆಹಿಡಿಯಲು ಪ್ರಯತ್ನಿಸುತ್ತಿದೆ ವಿರೋಧಾತ್ಮಕ ಆಯಾಮಗಳು ಆದ್ದರಿಂದ ಸಿಕ್ಕಿಹಾಕಿಕೊಂಡ ಮತ್ತು ಸ್ಪರ್ಧಾತ್ಮಕ ಮತ್ತು ವಿರೋಧಾತ್ಮಕ ಆಯಾಮಗಳು ಮೂಲಭೂತವಾಗಿ ಗೌಪ್ಯತೆಯನ್ನು ಯಾವಾಗಲೂ ಮಾಹಿತಿಯ ಮೇಲಿನ ನಿಯಂತ್ರಣದ ಕುರಿತು ಮಾತನಾಡಲಾಗುತ್ತದೆ ಅಲನ್ ವೆಸ್ಟಿನ್ ಅವರು 1967 ರಲ್ಲಿ ತಮ್ಮ ಪುಸ್ತಕದಲ್ಲಿ ಗೌಪ್ಯತೆ ಮತ್ತು ಸ್ವಾತಂತ್ರ್ಯದಲ್ಲಿ ವ್ಯಾಖ್ಯಾನಿಸಲು ಪ್ರಯತ್ನಿಸಿದರು ಗೌಪ್ಯತೆ ಎಂದರೆ ವ್ಯಕ್ತಿಗಳು ಗುಂಪುಗಳು ಅಥವಾ ಸಂಸ್ಥೆಗಳ ಹಕ್ಕು ಯಾವಾಗ ಅವರ ಬಗ್ಗೆ ಮಾಹಿತಿಯನ್ನು ಹೇಗೆ ಮತ್ತು ಎಷ್ಟರ ಮಟ್ಟಿಗೆ ಇತರರಿಗೆ ತಿಳಿಸಲಾಗುತ್ತದೆ" ಆದ್ದರಿಂದ ಇದು ಮೂಲತಃ ತಾವೇ ನಿರ್ಧರಿಸುವ ಬಗ್ಗೆ ನನ್ನ ಮಾಹಿತಿಯನ್ನು ನಾನು ಎಷ್ಟು ಇತರರೊಂದಿಗೆ ಹಂಚಿಕೊಳ್ಳಬಹುದು ಪ್ರತಿಯೊಬ್ಬ ವ್ಯಕ್ತಿಯು ವೈಯಕ್ತಿಕ ಹೊಂದಾಣಿಕೆ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದಾನೆ ಇದರಲ್ಲಿ ಅವನು ಬಹಿರಂಗಪಡಿಸುವಿಕೆ ಮತ್ತು ಸಂವಹನದ ಬಯಕೆಯೊಂದಿಗೆ ಗೌಪ್ಯತೆಯ ಬಯಕೆಯನ್ನು ಸಮತೋಲನಗೊಳಿಸುತ್ತಾನೆ ನನ್ನ ಬಗ್ಗೆ ನಾನು ಎಷ್ಟು ಬಹಿರಂಗಪಡಿಸಲು ಬಯಸುತ್ತೇನೆ ನನ್ನ ಬಗ್ಗೆ ಎಷ್ಟು ಮಾಹಿತಿಯನ್ನು ಅನಾಮಧೇಯಗೊಳಿಸಲು ನಾನು ಬಯಸುತ್ತೇನೆ ನನ್ನ ಬಗ್ಗೆ ನಾನು ಎಷ್ಟು ಬಹಿರಂಗಪಡಿಸಲು ಬಯಸುತ್ತೇನೆ ಇದು ಗೌಪ್ಯತೆ ಎಂಬ ಪದವನ್ನು ವ್ಯಾಖ್ಯಾನಿಸುವ ಮಾರ್ಗವಾಗಿದೆ ಮತ್ತು ನೀವು ನಿಯಂತ್ರಿಸುವ ಮಾರ್ಗವಾಗಿದೆ ನೀವು ನಿಜವಾಗಿಯೂ ಹರಡುತ್ತಿರುವ ಮಾಹಿತಿ ಆದ್ದರಿಂದ ನೀವು ವ್ಯಾಖ್ಯಾನಿಸಲು ತುಂಬಾ ಕಷ್ಟಕರವಾದ ವ್ಯಾಖ್ಯಾನ ಗೌಪ್ಯತೆಯನ್ನು ಪಡೆಯುತ್ತೀರಿ ಎಂದು ನನಗೆ ಖಾತ್ರಿಯಿದೆ ಮತ್ತು ಎಲ್ಲಾ ನಿರ್ದಿಷ್ಟ ಸಂದರ್ಭಗಳಲ್ಲಿ ಯಾವುದೇ ವ್ಯಕ್ತಿಗೆ ಗೌಪ್ಯತೆ ನಿರೀಕ್ಷೆಗಳ ಪಟ್ಟಿಯೊಂದಿಗೆ ಬರಲು ತುಂಬಾ ಕಷ್ಟ ಅವರು ಕಟ್ಟುನಿಟ್ಟಾಗಿ ಮಾಹಿತಿಯ ಮೇಲಿನ ನಿಯಂತ್ರಣದ ಬಗ್ಗೆ ಗೌಪ್ಯತೆಯನ್ನು ತಿಳಿಸುತ್ತಾರೆ ಇದು ಕೆಲವೊಮ್ಮೆ ವಾಸ್ತವವಾಗಿ ಗುಂಪು ಮಾಹಿತಿಯೂ ಆಗಿರಬಹುದು ಕಲ್ಪನೆಯು ಹೆಚ್ಚು ಅಥವಾ ಸಾಮೂಹಿಕ ಸಮಾಜವಾಗಿದೆ ಎಂದು ನಾವು ಸಾಮಾನ್ಯವಾಗಿ ವೈಯಕ್ತಿಕ ಗೌಪ್ಯತೆಯ ಬದಲಿಗೆ ಗುಂಪಿನ ಗೌಪ್ಯತೆಯ ಬಗ್ಗೆ ಮಾತನಾಡುತ್ತೇವೆ ಸಮಾಜವು ಅದರ ವೈಯಕ್ತಿಕ ಸಮಾಜವಾಗಿದ್ದು ಅಲ್ಲಿ ವ್ಯಕ್ತಿಗಳ ಗೌಪ್ಯತೆಯ ಮಾಹಿತಿಯು ಹೆಚ್ಚು ಇರುತ್ತದೆ ಗುಂಪಿನ ಗೌಪ್ಯತೆ ಮಾಹಿತಿಗಿಂತ ರಕ್ಷಿಸಲಾಗಿದೆ ಜನರು ಬಂದಿರುವ ಗೌಪ್ಯತೆಯ ಕೆಲವು ರೂಪಗಳು ಮಾಹಿತಿ ಗೌಪ್ಯತೆ ಸಂವಹನ ಗೌಪ್ಯತೆ ಪ್ರಾದೇಶಿಕ ಗೌಪ್ಯತೆ ಮತ್ತು ದೈಹಿಕ ಗೌಪ್ಯತೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಗೌಪ್ಯತೆಯ ಬಗ್ಗೆ ವಿಶೇಷವಾಗಿ ಈ ರೀತಿಯ ಕೋರ್ಸ್ಗಳಲ್ಲಿ ಮಾತನಾಡುವಾಗ ಅದನ್ನು ಯಾವಾಗಲೂ ಮಾಹಿತಿ ಗೌಪ್ಯತೆ ಮತ್ತು ನಿರ್ದಿಷ್ಟವಾಗಿ ಇಂಟರ್ನೆಟ್ ಗೌಪ್ಯತೆ ಎಂದು ಉಲ್ಲೇಖಿಸಲಾಗುತ್ತದೆ ಸಂವಹನ ಗೌಪ್ಯತೆಯೆಂದರೆ ದೂರವಾಣಿಗಳು ಮತ್ತು ಇತರ ರೀತಿಯ ಸಂವಹನ ಪ್ರಾದೇಶಿಕ ಗೌಪ್ಯತೆಯು ನನ್ನ ವಾಸಸ್ಥಳ ನನ್ನ ಮನೆ ನನ್ನ ನಗರ ನನ್ನ ದೇಶ ಮತ್ತು ಅದರ ಸುತ್ತಲಿನ ವಿಷಯಗಳ ಬಗ್ಗೆ ದೈಹಿಕ ಗೌಪ್ಯತೆ ಸ್ವಯಂ ಬಗ್ಗೆ ಆದ್ದರಿಂದ ನನ್ನ ಸ್ವಂತ ಭೌತಿಕ ಉಪಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ವಾಸ್ತವವಾಗಿ ಗೌಪ್ಯತೆಯ ಪರಿಕಲ್ಪನೆಯಲ್ಲಿ ಚರ್ಚಿಸಲಾಗಿದೆ ಉದಾಹರಣೆಗೆ CCTV ಕ್ಯಾಮರಾವು ದೈಹಿಕ ಗೌಪ್ಯತೆಯನ್ನು ವಾಸ್ತವವಾಗಿ ಆಕ್ರಮಣ ಮಾಡಬಹುದಾದ ಒಂದು ಉದಾಹರಣೆಯಾಗಿದೆ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಗೌಪ್ಯತೆಯನ್ನು ವಿಶ್ಲೇಷಿಸುವ ವಿಷಯದಲ್ಲಿ ನಡೆಯುತ್ತಿರುವ ಕೆಲವು ನಿರ್ದಿಷ್ಟ ಅಧ್ಯಯನಗಳನ್ನು ಈಗ ನೋಡೋಣ ಸ್ಲೈಡ್ಗಳ ದಿನದ ಕೊನೆಯಲ್ಲಿ ನಾನು ಅಧ್ಯಯನದ ಉಲ್ಲೇಖದ ಮೂಲಕ ನಿಮಗೆ ತಿಳಿಸುವ ಅಧ್ಯಯನ ಇಲ್ಲಿದೆ ಆದರೆ ಅವರು ಏನು ಮಾಡಿದರು ಅವರು ಏನು ಕಂಡುಕೊಂಡರು ಮಾಹಿತಿಯು ಎಷ್ಟು ಬಹಿರಂಗವಾಗಿದೆ ಅಧ್ಯಯನವು ಎಷ್ಟು ಉತ್ತಮವಾಗಿದೆ ಎಂಬುದರ ಮೂಲಕ ನಾವು ನಿಮ್ಮನ್ನು ನಡೆಸುತ್ತೇವೆ ಮತ್ತು Facebook ಮತ್ತು ಸಾಮಾಜಿಕ ನೆಟ್ವರ್ಕ್ಗಳು ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯ ಸಂದರ್ಭದಲ್ಲಿ ಗೌಪ್ಯತೆಯನ್ನು ವಾಸ್ತವವಾಗಿ ಹೇಗೆ ಅಧ್ಯಯನ ಮಾಡಲಾಗುತ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ ಚಿತ್ರಗಳ ಬಗ್ಗೆ ಕೆಲವು ಹಿನ್ನೆಲೆ 2000 ರಲ್ಲಿ ಪ್ರಪಂಚದಾದ್ಯಂತ 100 ಬಿಲಿಯನ್ ಫೋಟೋಗಳನ್ನು ಚಿತ್ರೀಕರಿಸಲಾಯಿತು 2010 ರಲ್ಲಿ ಫೇಸ್ಬುಕ್ ಬಳಕೆದಾರರಿಂದ ಮಾತ್ರ ತಿಂಗಳಿಗೆ 2 5 ಬಿಲಿಯನ್ ಫೋಟೋಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅದೇನೇ ಇದ್ದರೂ 1 ನಿಮಿಷದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಲಾದ ಮಾಹಿತಿಯ ಕುರಿತು ಇನ್ಫೋಗ್ರಾಫಿಕ್ ಅನ್ನು ನಾನು ನಿಮಗೆ ತೋರಿಸಿರುವ ಮೊದಲ ಉಪನ್ಯಾಸ 1 ಅನ್ನು ನೀವು ನೆನಪಿಸಿಕೊಂಡರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಫ್ಲಿಕರ್ ಸ್ನ್ಯಾಪ್ಚಾಟ್ ಮತ್ತು ವಾಟ್ಸಾಪ್ನಲ್ಲಿ ಪ್ರತಿದಿನ 1 8 ಬಿಲಿಯನ್ ಫೋಟೋಗಳನ್ನು ಒಟ್ಟಿಗೆ ಅಪ್ಲೋಡ್ ಮಾಡಿರುವುದನ್ನು ನಾವು ನೋಡಿದ್ದೇವೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿಜವಾಗಿ ಅಪ್ಲೋಡ್ ಆಗುವ ಸಾಕಷ್ಟು ಮಾಹಿತಿ ಸಾಕಷ್ಟು ಚಿತ್ರಗಳಿವೆ Facebook Microsoft Google Apple ನಂತಹ ಕಂಪನಿಗಳು ಕಳೆದ ಕೆಲವು ವರ್ಷಗಳಲ್ಲಿ ಬಹಳಷ್ಟು ಮುಖ ಗುರುತಿಸುವಿಕೆ ಕಂಪನಿಗಳನ್ನು ಸ್ವಾಧೀನಪಡಿಸಿಕೊಂಡಿವೆ ಅಧ್ಯಯನ ಮಾಡಲು ಅರ್ಥಮಾಡಿಕೊಳ್ಳಲು ಎಲ್ಲಾ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಅಥವಾ ಆನ್ಲೈನ್ನಲ್ಲಿ ಅಪ್ಲೋಡ್ ಆಗುತ್ತಿರುವ ಚಿತ್ರಗಳ ಮುಖಗಳನ್ನು ಗುರುತಿಸಲು ಈ ತಂತ್ರಜ್ಞಾನಗಳನ್ನು ಬಳಸುತ್ತಾರೆ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಏನಾಗುತ್ತಿದೆ ಎಂಬುದನ್ನು ಅಧ್ಯಯನ ಮಾಡಲು ಈ ಚಿತ್ರಗಳಲ್ಲಿ ಯಂತ್ರ ಕಲಿಕೆ ಡೀಪ್ ಲರ್ನಿಂಗ್ ಮತ್ತು ಅದರ ಸುತ್ತಲಿನ ಪರಿಕಲ್ಪನೆಗಳಂತಹ ತಂತ್ರಗಳನ್ನು ಅನ್ವಯಿಸುವುದು ತುಂಬಾ ಮುಖ್ಯವಾಗಿದೆ ನಾನು ಇತ್ತೀಚೆಗೆ ಆನ್ಲೈನ್ ಸಾಮಾಜಿಕ ಜಾಲಗಳನಲ್ಲಿನ ಚಿತ್ರಗಳ ಪ್ರಾಮುಖ್ಯತೆಯ ಕುರಿತು ಬ್ಲಾಗ್ ಅನ್ನು ಸಹ ಬರೆದಿದ್ದೇನೆ ಈ ಉಪನ್ಯಾಸದ ನಂತರ ನಾನು ಅದನ್ನು ವೇದಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ ಅಪ್ಲೋಡ್ ಆಗಿರುವ ಈ ಚಿತ್ರಗಳು ಮತ್ತು ವ್ಯಕ್ತಿಗಳ ಗೌಪ್ಯತೆ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳ ಮೂಲಕ ಹೆಚ್ಚುತ್ತಿರುವ ಸಾರ್ವಜನಿಕ ಸ್ವಯಂ ಬಹಿರಂಗಪಡಿಸುವಿಕೆಗಳ ವಿಷಯದಲ್ಲಿ ಪ್ರಸ್ತುತ ಏನು ನಡೆಯುತ್ತಿದೆ ಎಂಬುದನ್ನು ನೀವು ನಿಜವಾಗಿಯೂ ನೋಡಿದರೆ ನಾನು ಚಿತ್ರಗಳನ್ನು ತೆಗೆದುಕೊಳ್ಳುತ್ತೇನೆ ನಾನು ಒಂದರ ಬಳಿ ನಿಂತು ಸೆಲ್ಫಿ ತೆಗೆದುಕೊಳ್ಳುತ್ತೇನೆ ಬಹಳ ಮುಖ್ಯವಾದ ತಾಣಗಳನ್ನು ನಾವು ದೆಹಲಿಯಲ್ಲಿ ತೆಗೆದುಕೊಳ್ಳೋಣ ನಾನು ದೆಹಲಿಯಲ್ಲಿದ್ದೇನೆ ಎಂದು ನಿಮಗೆ ತಿಳಿದಿರುವ ಈ ಚಿತ್ರವನ್ನು ನಾನು ಅಪ್ಲೋಡ್ ಮಾಡುತ್ತೇನೆ ಅಥವಾ ತಾಜ್ ಮಹಲ್ ಪಕ್ಕದಲ್ಲಿರುವ ಚಿತ್ರವನ್ನು ತೆಗೆದುಕೊಂಡು ಅದನ್ನು ನನ್ನ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡೋಣ ನಾನು ಈಗ ತಾಜ್ ಮಹಲ್ಗೆ ಪ್ರಯಾಣಿಸುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ ವಾಸ್ತವವಾಗಿ ದಯವಿಟ್ಟು ರಾಬ್ ಮಿ ಡಾಟ್ ಕಾಮ್ ಎಂಬ ಸೈಟ್ ಇತ್ತು ಆದ್ದರಿಂದ ವೆಬ್ಸೈಟ್ ಈಗ ಸಕ್ರಿಯವಾಗಿದೆ ಎಂದು ನಾನು ಭಾವಿಸುವುದಿಲ್ಲ ಈ ವೆಬ್ಸೈಟ್ ಅವರು ಮಾಡಿದ್ದನ್ನು ದಯವಿಟ್ಟು ರಾಬ್ ಮಿ ಡಾಟ್ ಕಾಮ್ ಎಂದು ಕರೆಯಲಾಗುತ್ತದೆ ನಾವು ಆಸಕ್ತಿದಾಯಕವಾಗಿ ಮಾಡಿದ್ದು ನಾನು ಟ್ವಿಟರ್ ಖಾತೆಯನ್ನು ಹೊಂದಿದ್ದರೆ ಅದನ್ನು ತೆಗೆದುಕೊಳ್ಳೋಣ ಮತ್ತು ನಾನು ಅದನ್ನು ದೆಹಲಿಯಿಂದ ರಚಿಸಿದ್ದೇನೆ ಮತ್ತು ಚೆನ್ನೈ ಅಥವಾ ಹೈದರಾಬಾದ್ ಅಥವಾ ಕ್ಯಾಲಿಫೋರ್ನಿಯಾದ ಹವಾಮಾನದ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ ಈ ಟ್ವೀಟ್ ಮತ್ತು ದಯವಿಟ್ಟು ರಾಬ್ ಮಿ ಡಾಟ್ ಕಾಮ್ನಲ್ಲಿ ಪೋಸ್ಟ್ ಮಾಡಿ ಈ ಖಾತೆಯನ್ನು ಮೂಲತಃ ದೆಹಲಿಯಿಂದ ರಚಿಸಲಾಗಿದೆ ಮತ್ತು ಈಗ ಈ ಪೋಸ್ಟ್ ಕ್ಯಾಲಿಫೋರ್ನಿಯಾದ ಹವಾಮಾನದ ಬಗ್ಗೆ ಮಾತನಾಡುತ್ತಿದೆ ಆದ್ದರಿಂದ ಬಹುಶಃ ನೀವು ಮನೆಯಲ್ಲಿಲ್ಲ ಮತ್ತು ಆದ್ದರಿಂದ ನಿಮ್ಮ ಮನೆಗಳನ್ನು ಲಾಕ್ ಮಾಡಬೇಕು ಇದು ಬಹಳಷ್ಟು ಫ್ಲಾಕ್ ಆಯಿತು ಆದರೆ ಸಾಮಾಜಿಕ ನೆಟ್ವರ್ಕ್ನ ಬಳಕೆದಾರರು ತಮ್ಮ ಸ್ಥಳದ ಬಗ್ಗೆ ಸ್ವತಃ ಬಹಿರಂಗಪಡಿಸುವ ಮಾಹಿತಿಯನ್ನು ಬಳಸಿಕೊಳ್ಳಲು ಅವರು ನಿಜವಾಗಿಯೂ ಆಯ್ಕೆ ಮಾಡಿಕೊಂಡಿರುವುದು ಆಸಕ್ತಿದಾಯಕ ಕಲ್ಪನೆ ಎಂದು ನಾನು ಭಾವಿಸುತ್ತೇನೆ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳ ಮೂಲಕ ಸ್ವಯಂ ಬಹಿರಂಗವಾಗಿ ಮತ್ತು ಟ್ವಿಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಇತರ ನೆಟ್ವರ್ಕ್ಗಳಲ್ಲಿನ ಮಾಹಿತಿಯ ಸ್ವಯಂ ಬಹಿರಂಗಪಡಿಸುವಿಕೆಯಿಂದಾಗಿ ಹಲವು ಸಮಸ್ಯೆಗಳಿವೆ ಸಮಾನಾಂತರವಾಗಿ ಒಂದು ಕಡೆ ಸಾರ್ವಜನಿಕ ಮಾಹಿತಿಯಲ್ಲಿ ಈ ಹೆಚ್ಚಳ ನಡೆಯುತ್ತಿದೆ ಸಮಾನಾಂತರವಾಗಿ ಮುಖ ಗುರುತಿಸುವಿಕೆಯ ನಿಖರತೆಯಲ್ಲೂ ಹೆಚ್ಚಳವಿದೆ ಮುಂಚಿನ ನಿಖರತೆಯು ಈಗ ಕಡಿಮೆಗೊಳಿಸುವ ತಂತ್ರಗಳು ತಂತ್ರಜ್ಞಾನಗಳನ್ನು ವಾಸ್ತವವಾಗಿ ಸುಧಾರಿಸಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ನೀವು ಫೇಸ್ಬುಕ್ನಂತಹ ನೆಟ್ವರ್ಕ್ಗಳನ್ನು ನೋಡಿದರೆ ಅದು ನಿಜವಾಗಿ ತುಂಬಾ ಹೆಚ್ಚಾಗಿರುತ್ತದೆ ಏಕೆಂದರೆ ಅವರು ನೀವು ಅಪ್ಲೋಡ್ ಮಾಡುತ್ತಿರುವ ಚಿತ್ರದಲ್ಲಿ ನಿರ್ದಿಷ್ಟ ಮುಖವನ್ನು ಹುಡುಕಲು ಜಾಗವನ್ನು ಹುಡುಕಬೇಕು ಏಕೆಂದರೆ ನೀವು ಹೋಗುತ್ತಿರುವ ಹೆಚ್ಚಿನ ಸಮಯಗಳು ನಿಮ್ಮ ಸ್ನೇಹಿತರು ಮಾತ್ರ ನೀವು ಈಗಾಗಲೇ ಸಂಪರ್ಕ ಹೊಂದಿರುವ ಸ್ನೇಹಿತರೊಂದಿಗೆ ಅಥವಾ ಬಹುಶಃ ಅವರು ಒಂದೂವರೆ ಗಂಟೆ ಅಥವಾ ಎರಡು ಗಂಟೆಗಳ ದೂರದಲ್ಲಿರುವ ಸ್ನೇಹಿತರೊಂದಿಗೆ ಚಿತ್ರಗಳನ್ನು ತೆಗೆದುಕೊಳ್ಳುತ್ತೀರಿ ಆದ್ದರಿಂದ ಇದು ಒಂದು ಕಡೆ ನಡೆಯುತ್ತಿದೆ ಮತ್ತು ಇದು ಕ್ಲೌಡ್ನ ಸಂಪೂರ್ಣ ಕಲ್ಪನೆ ಕ್ಲೌಡ್ನಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವುದು ಸುಲಭವಾಗಿ ಲೆಕ್ಕಾಚಾರ ಮಾಡಲು ಸಾಧ್ಯವಾಗುತ್ತದೆ ಈ ಯಾವುದೇ ವಿಶ್ಲೇಷಣೆಯನ್ನು ಮಾಡಲು ಕಂಪ್ಯೂಟಿಂಗ್ ವೆಚ್ಚವು ಕಡಿಮೆ ಮತ್ತು ಕಡಿಮೆ ಆಗುತ್ತಿದೆ ನಾಲ್ಕನೇ ಆಯಾಮದಲ್ಲಿ ಸಮಸ್ಯೆಯೆಂದರೆ ಈ ಬಳಕೆದಾರರ ಗುರುತಿಸುವಿಕೆ ಅವರು ಯಾರು ಅವರು ಯಾವ ರೀತಿಯ ಮಾಹಿತಿಯನ್ನು ಮೌಲ್ಯೀಕರಿಸುತ್ತಿದ್ದಾರೆ ಎಂಬುದೂ ಉತ್ತಮವಾಗುತ್ತಿದೆ ಅರ್ಥ ಕೆ ಅನಾಮಧೇಯತೆಯಂತಹ ಪರಿಕಲ್ಪನೆಗಳು 15 ಅಥವಾ 20 ವರ್ಷಗಳ ಹಿಂದೆ ಬಂದವು ಆದರೆ ಬಳಕೆದಾರರನ್ನು ಗುರುತಿಸಲು ಮುಖಗಳನ್ನು ಗುರುತಿಸಲು ಬಳಕೆದಾರರ ಮಾಹಿತಿಯನ್ನು ಗುರುತಿಸಲು ಸಾಮಾಜಿಕ ನೆಟ್ವರ್ಕ್ನಲ್ಲಿ ಜನರನ್ನು ಮರು ಗುರುತಿಸಲು ಅಭಿವೃದ್ಧಿಪಡಿಸಲಾದ ಕೆಲವು ಹೆಚ್ಚಿನ ಮತ್ತು ಮುಂದುವರಿದ ತಂತ್ರಗಳು ಇತರ ನೆಟ್ವರ್ಕ್ನಲ್ಲಿರುವ ಜನರು ಗುರುತಿಸಲು ಸಹಾಯ ಮಾಡುತ್ತದೆ ಅವು ತಪ್ಪಿಸಿಕೊಳ್ಳುವ ನಾಲ್ಕು ವಿಭಿನ್ನ ವಿಷಯಗಳಾಗಿವೆ ಒಂದು ಸ್ವಯಂ ಬಹಿರಂಗಪಡಿಸುವಿಕೆಯನ್ನು ಹೆಚ್ಚಿಸುವುದು ಮುಖ ಗುರುತಿಸುವಿಕೆ ತಂತ್ರಗಳ ನಿಖರತೆಯನ್ನು ಸುಧಾರಿಸುವುದು ಕ್ಲೌಡ್ ಮತ್ತು ಸರ್ವತ್ರ ಕಂಪ್ಯೂಟಿಂಗ್ನ ಸಂಪೂರ್ಣ ಕಲ್ಪನೆ ಮತ್ತು ಬಳಕೆದಾರರ ಮರು ಗುರುತಿಸುವಿಕೆಯ ತಂತ್ರಗಳು ವಾಸ್ತವವಾಗಿ ಉತ್ತಮ ಮತ್ತು ಉತ್ತಮಗೊಳ್ಳುತ್ತಿವೆ ಜನರು ಕೇಳಬಹುದಾದ ಒಂದು ಪ್ರಮುಖ ಪ್ರಶ್ನೆ ಮತ್ತು ಒಂದು ಕುತೂಹಲಕಾರಿ ಪ್ರಶ್ನೆಯೆಂದರೆ ಸಾರ್ವಜನಿಕವಾಗಿ ಲಭ್ಯವಿರುವ ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ ಡೇಟಾವನ್ನು ನೀವು ಈಗಾಗಲೇ ಲಭ್ಯವಿರುವ ಆಫ್ ದಿ ಶೆಲ್ಫ್ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನದೊಂದಿಗೆ ಸಂಯೋಜಿಸಬಹುದೇ ಮತ್ತು ವ್ಯಕ್ತಿಗಳನ್ನು ಗುರುತಿಸಲು ಮತ್ತು ಸಂಭಾವ್ಯವಾಗಿ ಮಾಹಿತಿ ಸೂಕ್ಷ್ಮತೆಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹಾಗಾದರೆ ಮುಂದಿನ ಸ್ಲೈಡ್ಗಳಲ್ಲಿ ನಾವು ಮಾತನಾಡುತ್ತಿದ್ದ ಪ್ರಶ್ನೆಯೆಂದರೆ ನಾನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ ವಿಷಯಗಳು ನಾನು ಟ್ವಿಟರ್ನಲ್ಲಿ ಅಪ್ಲೋಡ್ ಮಾಡಿದ ವಿಷಯಗಳು ಸಾರ್ವಜನಿಕವಾಗಿ ಲಭ್ಯವಿರುವ ಕೆಲವು ಮಾಹಿತಿಯನ್ನು ನಾವು ತೆಗೆದುಕೊಳ್ಳಬಹುದೇ ನೀವು ಅದನ್ನು ಬಳಸಬಹುದೇ ಮತ್ತು ಅದನ್ನು ಆಫ್ ದಿ ಶೆಲ್ಫ್ ಫೇಸ್ ರೆಕಗ್ನಿಷನ್ ತಂತ್ರಜ್ಞಾನದೊಂದಿಗೆ ಸಂಪರ್ಕಿಸಬಹುದೇ ಅದು ಟೆನ್ಸರ್ಫ್ಲೋನಂತಹ ಕೆಲವು ಸಾಧನಗಳನ್ನು ನಾನು ನಂತರ ಸ್ಲೈಡ್ಗಳಲ್ಲಿ ಉಲ್ಲೇಖಿಸುತ್ತೇನೆ ಕೇವಲ ಆಧಾರವನ್ನು ಗುರುತಿಸಲು ಈ ತಂತ್ರಗಳನ್ನು ಬಳಸಿ ಮತ್ತು ವ್ಯಕ್ತಿಯನ್ನು ನಿಜವಾಗಿ ಮರು ಗುರುತಿಸಲು ಸಾಧ್ಯವಾಗುತ್ತದೆ ಮತ್ತು ಅಥವಾ ಬಳಕೆದಾರರ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಕಂಡುಕೊಳ್ಳಬಹುದು ನಾವು ಈಗ ಮಾತನಾಡುವ ಪ್ರಶ್ನೆ ಅದು ಇಲ್ಲಿ ಒಂದು ಗುರಿ ಇದೆ ನೀವು ಯೋಚಿಸಬಹುದಾದ ಯಾವುದೇ ವೆಬ್ಸೈಟ್ಗಳಾದ ಗುರುತಿಸಲಾಗದ ಮೂಲಗಳನ್ನು ಬಳಸುವುದು ಗುರಿಯಾಗಿದೆ ಮ್ಯಾಚ್ ಡಾಟ್ ಕಾಮ್ ಶಾದಿ ಡಾಟ್ ಕಾಮ್ ಫ್ಲಿಕರ್ನಿಂದ ಫೋಟೋಗಳು ಸಿಸಿಟಿವಿ ಫೀಡ್ಗಳು ಮತ್ತು ಅಂತಹ ವಿಷಯಗಳನ್ನು ಗುರುತಿಸುವುದು ಅಸಾಧ್ಯ ಅಥವಾ ಬಳಕೆದಾರರೇ ಈ ವೆಬ್ಸೈಟ್ಗಳಲ್ಲಿ ಅವರು ಯಾರು ಎಂಬುದನ್ನು ಬಹಿರಂಗಪಡಿಸುತ್ತಿಲ್ಲ ನೀವು ನಿರ್ದಿಷ್ಟ ವ್ಯಕ್ತಿಯನ್ನು ಗುರುತಿಸಲು ಅಥವಾ ಮರು ಗುರುತಿಸಲು ಸಾಧ್ಯವಾಗದ ಗುಪ್ತನಾಮಗಳು ಮತ್ತು ಹೆಸರುಗಳನ್ನು ಹೊಂದಿರಬಹುದು ನಾವು ಈ ಮೂಲಗಳು ಶಾದಿ ಡಾಟ್ ಕಾಮ್ ಮತ್ತು ಫ್ಲಿಕರ್ ಮತ್ತು ಫೇಸ್ಬುಕ್ನಿಂದ ಚಿತ್ರಗಳನ್ನು ತೆಗೆದುಕೊಳ್ಳಬಹುದೇ ಫೇಸ್ಬುಕ್ನಲ್ಲಿರುವ ಮೂಲಗಳನ್ನು ಗುರುತಿಸಲು ಸಂಪರ್ಕಗೊಂಡಿದ್ದರೆ ನಾನು ನಿಜವಾಗಿ ಹೀಗೆಯೇ ಎಂದು ಬಹಿರಂಗಪಡಿಸುತ್ತೇನೆ ಲಿಂಕ್ಡ್ಇನ್ನಲ್ಲಿ ನಾನು ಇದನ್ನು ನಾನು ಹಾಗೆ ಹಾಕುತ್ತೇನೆ ಸರ್ಕಾರಿ ವೆಬ್ಸೈಟ್ ಮತ್ತು ಲಭ್ಯವಿರುವ ಇತರ ಸೇವೆಗಳಲ್ಲಿ ಹಾಕುತ್ತೇನೆ ಶಾದಿ ಡಾಟ್ ಕಾಮ್ ಗುರುತಿಸಿದ ಮೂಲಗಳಂತಹ ಗುರುತಿಸಲಾಗದ ಮೂಲಗಳು ಯಾವುದೆಂದರೆ ನಾನು ಹಾಗೆ ಮತ್ತು ಹಾಗೆ ಎಂದು ನಾನು ಬಹಿರಂಗಪಡಿಸುತ್ತಿದ್ದೇನೆ ಮತ್ತು ನನ್ನ ಖಾತೆಯು ನಿಜವಾಗಿ ಪೊನ್ನುರಂಗಂ ಕುಮಾರಗುರು ಎಂಬ ಚಿತ್ರವನ್ನು ಅಪ್ಲೋಡ್ ಮಾಡುತ್ತೇನೆ ನಾವು ಈ ಎರಡನ್ನು ಒಟ್ಟಿಗೆ ಸೇರಿಸಬಹುದೇ ವ್ಯಕ್ತಿಯ ಸೂಕ್ಷ್ಮ ಮಾಹಿತಿ ಉದಾಹರಣೆಗೆ ಲಿಂಗ ದೃಷ್ಟಿಕೋನ ಉದಾಹರಣೆಗೆ ಸಾಮಾಜಿಕ ಭದ್ರತೆ ಸಂಖ್ಯೆ ಉದಾಹರಣೆಗೆ ಆಧಾರ್ ಕಾರ್ಡ್ ಸಂಖ್ಯೆ ಮತ್ತು ಅಂತಹ ಮಾಹಿತಿ ನೀವು ಇದನ್ನು ಒಟ್ಟಿಗೆ ಸೇರಿಸಿದರೆ ಮತ್ತು ಕೆಲವು ವೈಯಕ್ತಿಕ ಮಾಹಿತಿಯನ್ನು ಪಡೆಯಲು ಸಾಧ್ಯವಾದರೆ ಅದು ತುಂಬಾ ಅಸಹ್ಯಕರವಾಗಿರುತ್ತದೆ ಆದ್ದರಿಂದ ನಾವು ನಮ್ಮ ಮುಂದಿನ ಸ್ಲಾಟ್ಗಳಲ್ಲಿ ಅಧ್ಯಯನ ಮಾಡಲಿದ್ದೇವೆ ಕೆ ಅನಾಮಧೇಯತೆ ಎಂಬ ಪದವನ್ನು ಮಾಡಿದ ಲತಾನ್ಯಾ ಸ್ವೀನಿ ಅವರು ಈ ವಿಷಯದಲ್ಲಿ ಮಾಡಿದ ಕೆಲವು ಅಸಾಧಾರಣ ಕಾರ್ಯಗಳ ಹಳೆಯ ನೋಟವನ್ನು ನಿಮಗೆ ನೀಡಲು ಅಲ್ಲಿ ಅವರು ವೈದ್ಯಕೀಯ ಡೇಟಾವನ್ನು ಎತ್ತಿಕೊಂಡು ಸಾರ್ವಜನಿಕವಾಗಿ ಲಭ್ಯವಿರುವ ಮತದಾರರ ಪಟ್ಟಿಗೆ ಸಂಪರ್ಕಿಸಿದ್ದಾರೆ ನೀವು ವೈದ್ಯಕೀಯ ಡೇಟಾವನ್ನು ನೋಡಿದರೆ ಅವರು ಜನಾಂಗೀಯತೆಯನ್ನು ಹೊಂದಿದ್ದಾರೆ ಭೇಟಿ ದಿನಾಂಕ ರೋಗನಿರ್ಣಯ ಕಾರ್ಯವಿಧಾನ ಔಷಧಿ ಮತ್ತು ರೋಗಿಯಿಂದ ಪಾವತಿಸಿದ ಒಟ್ಟು ಶುಲ್ಕಗಳು ಹೆಸರು ವಿಳಾಸ ನೋಂದಾಯಿಸಿದ ದಿನಾಂಕ ಸಂಬಂಧದ ಪಕ್ಷ ಕೊನೆಯದಾಗಿ ಮತ ಚಲಾಯಿಸಿದ ದಿನಾಂಕ ಮತದಾರರ ಪಟ್ಟಿಯಿಂದ ಮತ್ತು ವೈದ್ಯಕೀಯ ದತ್ತಾಂಶವನ್ನು ಒಟ್ಟುಗೂಡಿಸಿ ಈ ಮಾಹಿತಿಯನ್ನು ತೆಗೆದುಕೊಂಡಾಗ ಅವರು ವಾಸ್ತವವಾಗಿ ಪಿನ್ ಕೋಡ್ ಜನ್ಮ ದಿನಾಂಕ ಮತ್ತು ಲಿಂಗವನ್ನು ಕಂಡುಕೊಂಡಿದ್ದಾರೆ ಎಂದು ಅವರು ಕಂಡುಕೊಂಡರು ಅವಳು ನಿರ್ಮಿಸಿದ ಜನ್ಮದಿನ ಮತ್ತು ಲಿಂಗವನ್ನು ನೀವು ವ್ಯವಸ್ಥೆಗೆ ನೀಡಿದರೆ ಅವಳು ಗುರುತಿಸಲು ಸಾಧ್ಯವಾಯಿತು ಅವಳು ಬಹಳಷ್ಟು US ನಾಗರಿಕರನ್ನು ಅನನ್ಯವಾಗಿ ಮರು ಗುರುತಿಸಲು ಸಾಧ್ಯವಾಯಿತು ಆದ್ದರಿಂದ ಕೆ ಅನಾಮಧೇಯತೆ ಎಂದು ಕರೆಯಲ್ಪಡುವ ಯಾವುದನ್ನಾದರೂ ರಚಿಸಲು ನಿರ್ಮಿಸಿದ ಕಲ್ಪನೆಯಾಗಿದೆ ಆದರೆ ಅವಳು ಹೈಲೈಟ್ ಮಾಡಿದ ಸಮಸ್ಯೆಯೆಂದರೆ ಸ್ವತಂತ್ರ ವೈದ್ಯಕೀಯ ಡೇಟಾ ಮತ್ತು ಮತದಾರರ ಡೇಟಾದ ಈ ಎರಡು ವಿಭಿನ್ನ ಸೆಟ್ ಡೇಟಾವನ್ನು ತರುವುದು ನೀವು ನಿಜವಾಗಿಯೂ ಬಳಕೆದಾರರನ್ನು ಅನನ್ಯವಾಗಿ ಮರು ಗುರುತಿಸಬಹುದು ಪ್ರಯೋಗ ಒಂದರಲ್ಲಿ ಅವರು ವಾಸ್ತವವಾಗಿ ಆನ್ಲೈನ್ ಡೇಟಾವನ್ನು ಆನ್ಲೈನ್ ಡೇಟಾಗೆ ಸಂಪರ್ಕಿಸಿದ್ದಾರೆ ಅವರು ಫೇಸ್ಬುಕ್ನಿಂದ ಸಾರ್ವಜನಿಕವಾಗಿ ಲಭ್ಯವಿರುವ ಚಿತ್ರಗಳನ್ನು ಆಸಕ್ತಿದಾಯಕವಾಗಿ ಗಣಿಗಾರಿಕೆ ಮಾಡಿದ್ದಾರೆ ಮತ್ತು ಅವರು ಯುಎಸ್ನಲ್ಲಿನ ಅತ್ಯಂತ ಜನಪ್ರಿಯ ಡೇಟಿಂಗ್ ಸೈಟ್ಗಳಲ್ಲಿ ಪ್ರೊಫೈಲ್ಗಳನ್ನು ಮರು ಗುರುತಿಸಲಿದ್ದಾರೆ ಅವರು ಪಿಟ್ಪಾಟ್ ಡಾಟ್ ಕಾಮ್ ಎಂಬ ಈ ಉಪಕರಣವನ್ನು ಬಳಸಿದರು ಇದು ಮುಖ ಗುರುತಿಸುವ ಸಾಧನವಾಗಿತ್ತು ಅಲ್ಲದೆ ಅಧ್ಯಯನದ ನಂತರ ಉಪಕರಣವನ್ನು Google ಸ್ವಾಧೀನಪಡಿಸಿಕೊಂಡಿತು ಅದು ಮುಖ ಪತ್ತೆ ಮತ್ತು ಮುಖ ಗುರುತಿಸುವಿಕೆಯನ್ನು ಮಾಡುತ್ತಿದೆ ನೀವು ನಿಜವಾಗಿಯೂ ಈಗ Tensorflow ಅನ್ನು ಬಳಸಬಹುದು ಟೆನ್ಸಾರ್ಫ್ಲೋ ಎಂಬುದು ಯಂತ್ರ ಕಲಿಕೆಯ ತಂತ್ರಗಳಿಗಾಗಿ ತೆರೆದ ಮೂಲ ಗ್ರಂಥಾಲಯವಾಗಿದೆ ಟೆನ್ಸರ್ಫ್ಲೋ ಸ್ವಲ್ಪಮಟ್ಟಿಗೆ ಎಕ್ಸ್ಪ್ಲೋರ್ ಮಾಡುವುದನ್ನು ಪರಿಗಣಿಸಿ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಟೆನ್ಸರ್ ಹರಿವಿನೊಳಗೆ ಲಭ್ಯವಿರುವ ಲೈಬ್ರರಿಗಳು ಯಾವುವು ಅವರು ಬಳಸಿದ ಡೇಟಾವು ನಾನು ಹೇಳಿದಂತೆ ಮೊದಲು ಅವರು ಗುರುತಿಸಿದ ಡೇಟಾವನ್ನು ತೆಗೆದುಕೊಂಡರು ಅವರು USನ ಒಂದು ನಗರದಿಂದ ಫೇಸ್ಬುಕ್ ಪ್ರೊಫೈಲ್ಗಳನ್ನು ಡೌನ್ಲೋಡ್ ಮಾಡಿದ್ದಾರೆ ಇದು ಫೇಸ್ಬುಕ್ ಡೇಟಾ ಸಂಗ್ರಹಣೆಯ ಬಗ್ಗೆ ನಿಮಗೆ ತಿಳಿದಿರುವ ರೀತಿಯಲ್ಲಿ ಸಾಧ್ಯವಿದೆ ಈಗ ನೀವು ನಿರ್ದಿಷ್ಟ ನಗರದಿಂದ ಡೇಟಾವನ್ನು ಸಂಗ್ರಹಿಸಬಹುದು ಅವರು ಸಂಗ್ರಹಿಸಿದ ಪ್ರೊಫೈಲ್ಗಳು ಸುಮಾರು 270000 ಸುಮಾರು 274000 ಸಂಗ್ರಹಿಸಲಾದ ಚಿತ್ರಗಳು ಪತ್ತೆಯಾದ ಮುಖಗಳು ಸುಮಾರು 110000 ಮುಖಗಳು ಗುರುತಿಸಲಾದ ಡೇಟಾ ಸೆಟ್ಗಾಗಿ ಅವರು ಹೊಂದಿರುವ ಡೇಟಾ ಇದು ಇಲ್ಲಿ ನೀವು ನಿಜವಾಗಿ ಈ ಹೆಸರುಗಳೆಂದು ಹೇಳಬಹುದು ಇವುಗಳು ಈ ಚಿತ್ರಗಳಿಗೆ ಸಂಪರ್ಕಗೊಂಡಿರುವ ಪ್ರೊಫೈಲ್ಗಳಾಗಿವೆ ಗುರುತಿಸದ ಡೇಟಾ ಅವರು ಜನಪ್ರಿಯ ಡೇಟಿಂಗ್ ವೆಬ್ಸೈಟ್ಗಳ ಚಿತ್ರಗಳನ್ನು ಡೌನ್ಲೋಡ್ ಮಾಡಿದ್ದಾರೆ ಆದ್ದರಿಂದ ಮೊದಲು ಗುರುತಿಸಲಾಗಿದೆ ಹಿಂದೆ ತೆಗೆದುಕೊಳ್ಳಿ ಮೊದಲನೆಯದು ಗುರುತಿಸಲಾದ ಡೇಟಾ ಈಗ ನಾವು ಗುರುತಿಸದ ಡೇಟಾದ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ಸಿಸಿಟಿವಿ ಕ್ಯಾಮೆರಾ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿ ಅಥವಾ ಮ್ಯಾಚ್ ಡಾಟ್ ಕಾಮ್ ಶಾದಿ ಡಾಟ್ ಕಾಮ್ನಂತೆ ಅವರು ತಮ್ಮ ಗುರುತುಗಳನ್ನು ರಕ್ಷಿಸಲು ಪ್ರೊಫೈಲ್ಗಳು ಮತ್ತು ಅವರ ಗುಪ್ತನಾಮಗಳನ್ನು ಡೌನ್ಲೋಡ್ ಮಾಡಿದ್ದಾರೆ ಸಹಜವಾಗಿ ಹೆಸರುಗಳನ್ನು ಬಹಿರಂಗಪಡಿಸಲಾಗುವುದಿಲ್ಲ ಖಾತೆಗಳು ವಾಸ್ತವವಾಗಿ ಗುಪ್ತನಾಮಗಳನ್ನು ಸಹ ಹೊಂದಿರಬಹುದು ಪ್ರೊಫೈಲ್ ಅನ್ನು ಗುರುತಿಸಲು ಈ ವೆಬ್ಸೈಟ್ಗಳಿಂದ ಡೌನ್ಲೋಡ್ ಮಾಡಲಾದ ಫೋಟೋಗಳು ಸಂಪರ್ಕವನ್ನು ಸೂಕ್ತವಾಗಿಸಲು ಅವರು ಹುಡುಕಾಟಕ್ಕಾಗಿ ಅದೇ ನಗರವನ್ನು ಬಳಸುತ್ತಾರೆ ಅವರು ಈ ಗುರುತಿಸದ ಡೇಟಾ ಸೆಟ್ನಿಂದ Facebook ಮತ್ತು ನಗರದಿಂದ ಡೇಟಾವನ್ನು ಡೌನ್ಲೋಡ್ ಮಾಡುತ್ತಾರೆ ಇಲ್ಲಿ ಸಂಗ್ರಹಿಸಲಾದ ಪ್ರೊಫೈಲ್ಗಳು ಸುಮಾರು 6000 ಮತ್ತು ಪತ್ತೆಯಾದ ಮುಖಗಳು ಸುಮಾರು 5000 ಕ್ಕೆ ಮುಚ್ಚಲ್ಪಟ್ಟವು ಆದ್ದರಿಂದ ಅದನ್ನು ಗುರುತಿಸಲಾಗಿದೆ ಮತ್ತು ಅದು ಗುರುತಿಸಲಾಗದ ಡೇಟಾ ಗುರುತಿಸಲಾಗದ ಡೇಟಾ ಡೇಟಿಂಗ್ ವೆಬ್ಸೈಟ್ ಗುರುತಿಸಲಾದ ಡೇಟಾ ಫೇಸ್ಬುಕ್ ಪ್ರೊಫೈಲ್ಗಳು ಮತ್ತು ಮರು ಗುರುತಿಸುವಿಕೆಯನ್ನು ಮಾಡಬೇಕಾದ ಮಾರ್ಗವನ್ನು ತೆಗೆದುಕೊಳ್ಳಲಾಗಿದೆ 500 ಮಿಲಿಯನ್ಗಿಂತಲೂ ಹೆಚ್ಚು ಜೋಡಿಗಳನ್ನು ವಾಸ್ತವವಾಗಿ ಹೋಲಿಸಲಾಗಿದೆ ಏಕೆಂದರೆ ಪ್ರತಿ ಚಿತ್ರ ಮತ್ತು ಪ್ರತಿ ಪ್ರೊಫೈಲ್ನಲ್ಲಿ ಪ್ರತಿಯೊಂದು ಡೇಟಾ ಸೆಟ್ ಅನ್ನು ಇತರ ಡೇಟಾ ಸೆಟ್ನಲ್ಲಿರುವ ಪ್ರತಿಯೊಂದು ಚಿತ್ರಗಳೊಂದಿಗೆ ಹೋಲಿಸಲಾಗುತ್ತದೆ ಗುರುತಿಸದ ಮತ್ತು ಹಿಮ್ಮುಖದವರೆಗೆ ಅವರು ಏನು ಮಾಡಿದರು ಅವರು ಪ್ರತಿಯೊಂದು ಡೇಟಿಂಗ್ ಸೈಟ್ ಚಿತ್ರಕ್ಕೆ ಮತ್ತು ಪಿಟ್ಪಾಟ್ಗೆ ಉತ್ತಮ ಹೊಂದಾಣಿಕೆಯ ಜೋಡಿಯನ್ನು ಮಾತ್ರ ಬಳಸಿದ್ದಾರೆ ಮತ್ತು ಟೆನ್ಸಾರ್ಫ್ಲೋನಲ್ಲಿ ಅದು ನಿಮಗೆ ನಿರ್ದಿಷ್ಟ ಮೌಲ್ಯಗಳಲ್ಲಿ ನೀಡುತ್ತದೆ ಎಂದು ನನಗೆ ಖಾತ್ರಿಯಿದೆ ಇದು ನಿಜವಾಗಿ ಕೆಲವು ಶ್ರೇಣಿಯಲ್ಲಿ ಮೌಲ್ಯಗಳನ್ನು ಉತ್ಪಾದಿಸುತ್ತದೆ ಅವರು ಬಳಸುವ ಉತ್ತಮ ಮೌಲ್ಯವನ್ನು ಎರಡು ಚಿತ್ರಗಳನ್ನು ಹೋಲಿಸುವ ವಿಷಯದಲ್ಲಿ ಪಡೆಯಬಹುದು ಮತ್ತು ಖಚಿತಪಡಿಸಲು ಈ ಚಿತ್ರಗಳು ಕೇವಲ ಒಂದೇ ಡೇಟಾ ಆಗಿರುವಾಗ ನೆಲದ ಸತ್ಯವನ್ನು ಪಡೆಯಲು ಕೆಲವೊಮ್ಮೆ ಯಂತ್ರ ಕಲಿಕೆಯ ತಂತ್ರಗಳ ತಂತ್ರಗಳು ಫೂಲ್ ಪ್ರೂಫ್ ಆಗುವುದಿಲ್ಲ ಮತ್ತು ಅವು 100 ಪ್ರತಿಶತ ಸರಿಯಾದ ಭವಿಷ್ಯವನ್ನು ಮಾಡಲು ಹೋಗುವುದಿಲ್ಲ ಆದ್ದರಿಂದ ಅವರು ನಿಜವಾಗಿಯೂ ಈ ಚಿತ್ರಗಳನ್ನು Mturkers ಗೆ ತೋರಿಸಲಾಗಿದೆ ಇದು ಕ್ರೌಡ್ಸೋರ್ಸ್ಡ್ ಮೆಕ್ಯಾನಿಕಲ್ ಟರ್ಕ್ನ ಭಾಗವಾಗಿರುವ ಬಳಕೆದಾರರಿಗೆ ಅಲ್ಲಿ ನೀವು ನಿಜವಾಗಿ ಈ ಎರಡು ಚಿತ್ರಗಳು ಒಂದೇ ಜನರು ಎಂದು ಗುರುತಿಸುವ ಈ ರೀತಿಯ ಸಣ್ಣ ಕೆಲಸವನ್ನು ಹಾಕಬಹುದು ಮತ್ತು ನೀವು ಕಾರ್ಯವನ್ನು ಮಾಡಲು ಅವರಿಗೆ ಸಣ್ಣ ಹಣವನ್ನು ಪಾವತಿಸಬಹುದು ಮತ್ತು ಚಿತ್ರಗಳನ್ನು 1 ರಿಂದ 7 ರ ಲೈಕ್ರ್ಟ್ ಸ್ಕೇಲ್ನಲ್ಲಿ ರೇಟ್ ಮಾಡಲು ಕೇಳಲಾಯಿತು ಪ್ರತಿ ಜೋಡಿಗೆ ಕನಿಷ್ಠ 5 ಟರ್ಕರ್ಗಳು ಮತ್ತೊಮ್ಮೆ ದಯವಿಟ್ಟು ಪ್ರಯತ್ನಿಸಿ ಮತ್ತು ಮೆಕ್ಯಾನಿಕಲ್ ಟರ್ಕರ್ಗಳು ಯಾವುವು ಎಂಬುದನ್ನು ನೋಡಿ ಮೆಕ್ಯಾನಿಕಲ್ ಟರ್ಕ್ ಎಂಬುದು ಕ್ರೌಡ್ಸೋರ್ಸ್ಡ್ ಯಾಂತ್ರಿಕತೆಯಾಗಿದೆ ಉದಾಹರಣೆಗೆ ನಾನು ನೀಡಿದ ಇಮೇಲ್ ಫಿಶಿಂಗ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸುವಲ್ಲಿ ನಾನು ಕಾರ್ಯವನ್ನು ಮಾಡುತ್ತಿದ್ದರೆ ನಾನು ಅದನ್ನು Mturkers ಗೆ ತೋರಿಸುತ್ತೇನೆ ನಾನು ಮೆಕ್ಯಾನಿಕಲ್ ಟರ್ಕ್ನಲ್ಲಿ ಕಾರ್ಯವನ್ನು ರಚಿಸುತ್ತೇನೆ ಮತ್ತು ಚಿತ್ರವನ್ನು ನಿಜವಾಗಿ ನೋಡುವಂತೆ ಮತ್ತು ಅದು ಇದೆಯೇ ಎಂದು ಹೇಳುವಂತೆ ನಾನು ಮಾಡುತ್ತೇನೆ ಫಿಶಿಂಗ್ ಅಥವಾ ಇಲ್ಲ ಇದು ನಕಲಿಯೋ ಅಲ್ಲವೋ ಎಂದು ಹೇಳಲು ಪ್ರೊಫೈಲ್ ಮತ್ತು ಟ್ವಿಟರ್ ಅನ್ನು ನೋಡಿ ಅವರು ನಿಜವಾಗಿ ಪ್ರೊಫೈಲ್ಗೆ ಹೋಗುತ್ತಾರೆ ಅವರು ಟ್ವಿಟರ್ನಲ್ಲಿ ಪ್ರೊಫೈಲ್ಗೆ ಹೋಗಿ ಲಿಂಕ್ ಅನ್ನು ಕ್ಲಿಕ್ ಮಾಡುತ್ತಾರೆ ಮತ್ತು ಪ್ರೊಫೈಲ್ ಅನ್ನು ನೋಡಿ ನಂತರ ಅದು ಕಾನೂನುಬದ್ಧವಾಗಿದೆಯೇ ಅಥವಾ ಇಲ್ಲವೋ ಎಂದು ನಿರ್ಣಯಿಸುತ್ತಾರೆ ಆದ್ದರಿಂದ ಇದು ಅತ್ಯಂತ ಜನಪ್ರಿಯವಾಗಿದೆ ಮತ್ತು ಈ ರೀತಿಯ ಹಲವಾರು ಸೇವೆಗಳಿವೆ ಕ್ರೌಡ್ಫ್ಲವರ್ ಈ ಹಲವಾರು ಸೇವೆಗಳು ಒಟ್ಟಿಗೆ ಸೇರುವ ಕಾರ್ಯವಿಧಾನವಾಗಿದೆ ಇದು ತುಂಬಾ ಜನಪ್ರಿಯವಾಗಿದೆ ಕ್ರೌಡ್ಫ್ಲವರ್ ಒಂದಾಗಿದೆ c r o w d f l o w e r ಈ ರೀತಿಯ ಜನಪ್ರಿಯ ಸೇವೆಗಳಲ್ಲಿ ಒಂದಾಗಿದೆ ಅಮೆಜಾನ್ನಿಂದ ಬಂದ ಮೆಕ್ಯಾನಿಕಲ್ ಟರ್ಕ್ ಕೂಡ ಬಹಳ ಜನಪ್ರಿಯವಾಗಿದೆ ಅವರು ಬಳಕೆದಾರರಿಗೆ ತೋರಿಸಿದ ಈ ಎರಡು ಚಿತ್ರಗಳನ್ನು ತೆಗೆದುಕೊಂಡರು ಯಾಂತ್ರಿಕ ಟರ್ಕರ್ಗಳು ಚಿತ್ರಗಳನ್ನು ಹೋಲಿಕೆ ಮಾಡಲು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲು ಕೇಳುತ್ತಾರೆ ಆದ್ದರಿಂದ ಪ್ರತಿ ಜೋಡಿಗೆ ಕನಿಷ್ಠ 5 ಟರ್ಕರ್ಗಳು ಏಕೆಂದರೆ ನಾವು ಹೆಚ್ಚು ಆತ್ಮವಿಶ್ವಾಸವನ್ನು ನೋಡುತ್ತೇವೆ ಹೆಚ್ಚು ಹೆಚ್ಚು ಜನರು ಹೇಳುತ್ತಾರೆ ಹೆಚ್ಚು ಹೆಚ್ಚು ಜನರು ಚಿತ್ರವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಇದು ಕುರ್ಚಿ ಎಂದು ಹೇಳುತ್ತಾರೆ ಮತ್ತು ಹೆಚ್ಚಿನ ವಿಶ್ವಾಸ ಅವರು ಕಂಡುಕೊಳ್ಳಲು ಸಾಧ್ಯವಾದದ್ದು ಇದು ಲೈಕ್ರ್ಟ್ ಸ್ಕೇಲ್ನಲ್ಲಿ ಅವರು ಈ ಗುರುತಿಸದ ಮತ್ತು ಗುರುತಿಸಲ್ಪಟ್ಟ ಚಿತ್ರಗಳಿಂದ ತೆಗೆದ ಸುಮಾರು 6 3 ಪ್ರತಿಶತದಷ್ಟು ಹೊಂದಿಕೆಯಾಗುವ ಸಾಧ್ಯತೆಯಿದೆ ಮತ್ತು ಪಿಟ್ಪಾಟ್ ಉಪಕರಣವನ್ನು ಬಳಸಿಕೊಂಡು ರಾಂಡಮ್ ಆಗಿ ಅವರು ಹೋಲಿಸಿದರು ಮತ್ತು ಮೆಕ್ಯಾನಿಕಲ್ನಲ್ಲಿ ಟರ್ಕಿಗಳಲ್ಲಿ ತೋರಿಸಿದರು ಹೋಲಿಕೆ ಹೆಚ್ಚು ಪಂದ್ಯಗಳು ಸುಮಾರು 6 3 ಪ್ರತಿಶತ ಮತ್ತು ಹೆಚ್ಚು ಸಂಭವನೀಯ ಮತ್ತು ಸಂಭವನೀಯ ಪಂದ್ಯಗಳು ಸುಮಾರು 10 5 ಪ್ರತಿಶತ ಇದು ಮೂಲಭೂತವಾಗಿ ಡೇಟಿಂಗ್ ಸೈಟ್ನಿಂದ 10 ರಲ್ಲಿ 1 ಅನ್ನು ಗುರುತಿಸಬಹುದು ಎಂದು ಹೇಳುತ್ತದೆ ಏಕೆಂದರೆ ಡೇಟಿಂಗ್ ಸೈಟ್ ಅನ್ ಇಂಡೆಂಟಿಫೈಡ್ ಡೇಟಾ ಸೆಟ್ ಆಗಿದೆ ಆದರೆ ಫೇಸ್ಬುಕ್ ನನ್ನ ಗುರುತಿಸಲ್ಪಟ್ಟಿದೆ ಹಾಗಾಗಿ ಪ್ರತಿ ಬಾರಿ ನಾನು ನೋಡುವ 10 ಚಿತ್ರಗಳಲ್ಲಿ ಒಂದನ್ನು ನೋಡಿದಾಗ ಈ ವ್ಯಕ್ತಿ ಯಾರೆಂದು ನಾನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ ಏಕೆಂದರೆ ನನ್ನ ಬಳಿ ಫೇಸ್ಬುಕ್ ಡೇಟಾ ಇದೆ ಇದನ್ನು ಅದೇ ನಗರದಲ್ಲಿ ಮಾಡಲಾಗಿದೆ ಮತ್ತು ಆದ್ದರಿಂದ ಅದು ಹೀಗಿರಬೇಕು ಬಹುಶಃ ಸರಿಯಾದ ಮತ್ತು ಯಾಂತ್ರಿಕ ಟರ್ಕರ್ಗಳು ಅದನ್ನು ದೃಢಪಡಿಸಿದ್ದಾರೆ ಆದ್ದರಿಂದ 10 ಪ್ರತಿಶತದಷ್ಟು ಬಾರಿ ಬಳಕೆದಾರರನ್ನು ನಿಜವಾಗಿ ಗುರುತಿಸಬಹುದು ಎಂದು ನೀವು ನೋಡಬಹುದು ನಿಮಗೆ ಒಂದು ಪ್ರಶ್ನೆ ಮತ್ತು ನಾನು ಈ ಪ್ರಶ್ನೆಯನ್ನು ಭಾವಿಸುತ್ತೇನೆ ಏಕೆಂದರೆ ವೇದಿಕೆಯಲ್ಲಿ ಕೆಲವು ಚರ್ಚೆಗಳು ಸಹ ನಡೆಯುತ್ತವೆ ನೀವು ಆಕ್ರಮಣಕಾರರಾಗಿದ್ದರೆ ನೀವು ಉತ್ತಮವಾಗಿ ಏನು ಮಾಡಬಹುದು ಮತ್ತು ನೀವು ಈ ಮಾಹಿತಿಯನ್ನು ಬಳಸಿದರೆ ಮತ್ತು ದಕ್ಷತೆಯ ದರವನ್ನು ಹೆಚ್ಚಿಸಲು ಏನಾದರೂ ಮಾಡಿದರೆ ಅಥವಾ ಬಳಕೆದಾರರ ವಿರುದ್ಧ ಏನಾದರೂ ಮಾಡಲು ಈ ಮಾಹಿತಿಯನ್ನು ಬಳಸಿದರೆ ನೀವು ಯಾವ ರೀತಿಯ ಕೆಲಸಗಳನ್ನು ಮಾಡುತ್ತೀರಿ ಏಕೆಂದರೆ ಆಕ್ರಮಣಕಾರರಾಗಿ ನೀವು ಈ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚು ಸರಿಯಾಗಿ ಮಾಡುತ್ತೀರಿ ಇದು 10 ಪ್ರತಿಶತ ಏಕೆಂದರೆ ನೀವು ಕೇವಲ 10 ಪ್ರತಿಶತ ಅಥವಾ 1 ಮತ್ತು 10 ಚಿತ್ರಗಳ ಹಿಟ್ ದರವನ್ನು ಪಡೆಯುತ್ತಿರುವಿರಿ ಆದರೆ ನೀವು ಉತ್ತಮ ದಾಳಿ ಅಥವಾ ಬೆದರಿಕೆ ಕಾರ್ಯವಿಧಾನವನ್ನು ಹೊಂದಿದ್ದರೆ ನೀವು ಈ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚಿಸುವ ಕೆಲಸಗಳನ್ನು ಮಾಡಬಹುದು ಆದ್ದರಿಂದ ಹೆಚ್ಚು ಹೆಚ್ಚು ಚಿತ್ರಗಳನ್ನು ವಾಸ್ತವವಾಗಿ ಮರು ಗುರುತಿಸಲಾಗುತ್ತದೆ ಮತ್ತು ಆದ್ದರಿಂದ ಅದನ್ನು ದುರುದ್ದೇಶಪೂರಿತವಾಗಿ ಬಳಸಬಹುದು ಪ್ರಯೋಗ 2 ನಾನು ಹೇಳಿದಂತೆ 3 ವಿಷಯಗಳಿವೆ ಆದ್ದರಿಂದ ಅವರು ಮಾಡಿದ್ದು ಎರಡನೆಯದು ಅವರು ಆಫ್ಲೈನ್ ಮತ್ತು ಆನ್ಲೈನ್ಗೆ ಸಂಪರ್ಕಿಸಿದರು ಮೊದಲನೆಯದು ಅವರು ಡೇಟಿಂಗ್ ವೆಬ್ಸೈಟ್ ಮತ್ತು ಫೇಸ್ಬುಕ್ ಆಗಿರುವ ಆನ್ಲೈನ್ ವಿರುದ್ಧ ಆನ್ಲೈನ್ ಅನ್ನು ಹೋಲಿಸುತ್ತಾರೆ ಈಗ ಅವರು ಏನು ಮಾಡಿದರು ಅವರು ಆಫ್ಲೈನ್ ಮತ್ತು ಆನ್ಲೈನ್ ಮಾಡಿದರು ಕ್ಯಾಂಪಸ್ನಲ್ಲಿರುವ ವಿದ್ಯಾರ್ಥಿಗಳನ್ನು ಗುರುತಿಸಲು ಫೇಸ್ಬುಕ್ ಕಾಲೇಜು ನೆಟ್ವರ್ಕ್ ಡೇಟಾಗಳಲ್ಲಿ ಒಂದಾದ ಫೇಸ್ಬುಕ್ನಿಂದ ಚಿತ್ರಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಅದನ್ನು ವಾಸ್ತವವಾಗಿ ಆಫ್ಲೈನ್ ಚಿತ್ರಗಳಿಗೆ ಹೋಲಿಸಲಾಗಿದೆ ವಿದ್ಯಾರ್ಥಿಗಳು ವಾಸ್ತವವಾಗಿ ಅಧ್ಯಯನದಲ್ಲಿ ಭಾಗವಹಿಸುತ್ತಿರುವಾಗ ಏನು ಹೇಳಲಾಗಿದೆ ಆದ್ದರಿಂದ ಇದು ಪ್ರಯೋಗ ಸಂಖ್ಯೆ 2 ಆಗಿದೆ ಎಲ್ಲರೂ ಒಂದೇ ರೀತಿಯ ಪ್ರಶ್ನೆಗಳಿಗೆ ಸಂಪರ್ಕ ಹೊಂದಿದ್ದೇವೆ ಅಂದರೆ ನಾವು ಫೇಸ್ಬುಕ್ನಂತಹ ಸಾಮಾಜಿಕ ನೆಟ್ವರ್ಕ್ಗಳಿಂದ ಚಿತ್ರಗಳನ್ನು ಚಿತ್ರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನೆಟ್ವರ್ಕ್ಗಳಿಗೆ ಸಂಪರ್ಕ ಹೊಂದಿದ ಜನರನ್ನು ಮರು ಗುರುತಿಸಬಹುದು ಬಳಕೆದಾರರು ಪ್ರವೇಶಿಸಲು ಸಾಧ್ಯವಾಗದ ಡೇಟಾ ಸಿಸಿಟಿವಿ ಮೂಲದಿಂದ ಪಡೆಯಬಹುದು ಆದ್ದರಿಂದ ಅವರು ನಿಜವಾಗಿ ವಿಶ್ವವಿದ್ಯಾನಿಲಯದಲ್ಲಿ ಬೂತ್ ಹಾಕಿದರು ಭಾಗವಹಿಸುವವರ 3 ಚಿತ್ರಗಳನ್ನು ತೆಗೆದುಕೊಂಡರು ಅವರು ಮೂಲತಃ ನಿಂತಿದ್ದರು ಮತ್ತು ಈ ವಿಶ್ವವಿದ್ಯಾಲಯದ ಕಾಲೇಜು ವಿದ್ಯಾರ್ಥಿಗಳ ಡೇಟಾವನ್ನು ಸಂಗ್ರಹಿಸಿದರು ಭಾಗವಹಿಸುವವರಿಗೆ 3 ಚಿತ್ರಗಳನ್ನು ತೆಗೆದುಕೊಂಡರು 3 ದಿನಗಳಲ್ಲಿ ಡೇಟಾವನ್ನು ಸಂಗ್ರಹಿಸಿದರು ಅವರು ಸುಮಾರು 25 ಪ್ರತಿಶತ ಪ್ರೊಫೈಲ್ಗಳನ್ನು ಸಂಗ್ರಹಿಸಿದ್ದಾರೆ ಚಿತ್ರಗಳು ಸುಮಾರು 26262 ಮತ್ತು ಸುಮಾರು 114000 ಮುಖವನ್ನು ಪತ್ತೆಹಚ್ಚಲಾಗಿದೆ ಆದ್ದರಿಂದ ಆ ವಿಶ್ವವಿದ್ಯಾಲಯಕ್ಕಾಗಿ ಫೇಸ್ಬುಕ್ ಡೇಟಾ ಬಳಸಿದ್ದಾರೆ ಆದ್ದರಿಂದ ಆನ್ಲೈನ್ನಲ್ಲಿರುವ ಫೇಸ್ಬುಕ್ನಿಂದ ಸಂಗ್ರಹಿಸಲಾದ ಡೇಟಾ ಸುಮಾರು 25000 ಪ್ರೊಫೈಲ್ಗಳು ಸುಮಾರು 25000 ಚಿತ್ರಗಳು ಸುಮಾರು 26000 ಮುಖಗಳು ಸುಮಾರು 114000 ಸಾವಿರ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅಥವಾ ಸಂಪೂರ್ಣ ಪ್ರಾಯೋಗಿಕ ಸೆಟ್ ಅನ್ನು ಸ್ವತಃ ನೋಡಲು ಕ್ಯಾಂಪಸ್ನಲ್ಲಿ ನಡೆಯುವ ವ್ಯಕ್ತಿಗಳ ಚಿತ್ರಗಳನ್ನು ಸಮೀಕ್ಷೆಯನ್ನು ತುಂಬಲು ಕೇಳಲಾಗಿದೆ ಮುಂದಿನ ಸ್ಲೈಡ್ನಲ್ಲಿ ಅಧ್ಯಯನದ ಪ್ರಕ್ರಿಯೆ ಏನೆಂದು ನಿಜವಾಗಿ ನಿಮಗೆ ತೋರಿಸಲು ನನ್ನ ಬಳಿ ಒಂದು ಚಿತ್ರವಿದೆ ಆದರೆ ಈಗ ಕ್ಯಾಂಪಸ್ನಲ್ಲಿ ನಡೆಯುವ ವ್ಯಕ್ತಿಗಳ ಚಿತ್ರಗಳನ್ನು ತೆಗೆದುಕೊಳ್ಳಲಾಗಿದೆ ಆನ್ಲೈನ್ ಸಮೀಕ್ಷೆಯನ್ನು ತುಂಬಲು ಅವರನ್ನು ಕೇಳಲಾಯಿತು ಅವರು ಸಮೀಕ್ಷೆಯನ್ನು ಭರ್ತಿ ಮಾಡುವಾಗ ಕ್ಲೌಡ್ನಿಂದ ಚಿತ್ರಗಳು ಹೊಂದಿಕೆಯಾಗುತ್ತವೆ ಏಕೆಂದರೆ ಅವರು ಏನು ಮಾಡಿದರು ಎಂದರೆ ನೀವು ಅಧ್ಯಯನದಲ್ಲಿ ಭಾಗವಹಿಸಲು ಬಯಸುತ್ತೀರಿ ಎಂದು ಅವರು ಕೇಳಿದರು ಸರಿ ನಾನು ನಿಮಗೆ 3 ಚಿತ್ರಗಳನ್ನು ತೆಗೆದುಕೊಳ್ಳುತ್ತೇನೆ ಅವರು ಚಿತ್ರಗಳನ್ನು ತೆಗೆದಾಗ ಅವರು ಆನ್ಲೈನ್ ಸಮೀಕ್ಷೆಯಲ್ಲಿ ಭರ್ತಿ ಮಾಡಲು ಕೇಳಿದರು ಅವರು ನಿಜವಾಗಿ ಆನ್ಲೈನ್ ಸಮೀಕ್ಷೆಯನ್ನು ಭರ್ತಿ ಮಾಡುವಾಗ ಅವರು ನಟಿಸಿದ ವ್ಯವಸ್ಥೆಯು ಈ ಚಿತ್ರಗಳನ್ನು ಅವರು ಈಗಾಗಲೇ ವಿಶ್ವವಿದ್ಯಾನಿಲಯದಿಂದಲೇ ಸಂಗ್ರಹಿಸಿದ ಫೇಸ್ಬುಕ್ ಚಿತ್ರಗಳಿಗೆ ಹೋಲಿಸಲು ಹೋಗುತ್ತದೆ ಮತ್ತು ಹೋಲಿಕೆಯನ್ನು ಹಿಂತಿರುಗಿಸುತ್ತದೆ ಮತ್ತು ಅವರಿಗೆ ತೋರಿಸಿದೆ ಆ ಚಿತ್ರಗಳ ಆಯ್ಕೆಗಳೊಂದಿಗೆ ಸಮೀಕ್ಷೆಯ ಕೊನೆಯ ಪುಟ ಆದ್ದರಿಂದ ಅವರು ನಿಜವಾಗಿಯೂ ಸಮೀಕ್ಷೆಯನ್ನು ತುಂಬುವ ಹೊತ್ತಿಗೆ ಅವರಿಗೆ ಚಿತ್ರಗಳನ್ನು ತೋರಿಸಲಾಗಿದೆ ಇದು ನಾವು ಫೇಸ್ಬುಕ್ನಿಂದ ಪಡೆದ ಚಿತ್ರ ಯಾವುದು ಎಂದು ಹೇಳುತ್ತಿದ್ದೀರಿ ನೀವು ಅದನ್ನು ನಿಜವಾಗಿ ಒಪ್ಪುತ್ತೀರಾ ನಿಕಟವಾಗಿ ಹೊಂದಿಕೆಯಾಗುವ ಚಿತ್ರಗಳನ್ನು ಆಯ್ಕೆ ಮಾಡಲು ಗುರುತಿಸುವಿಕೆಯಿಂದ ಉತ್ಪಾದಿಸಲು ಕೇಳಲಾಗಿದೆ ಆದ್ದರಿಂದ ಅದು ಅಧ್ಯಯನದ ಪ್ರಕ್ರಿಯೆಯಾಗಿದೆ ದಯವಿಟ್ಟು ಅಧ್ಯಯನವನ್ನು ಹೇಗೆ ಮಾಡಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಕ್ಯಾಂಪಸ್ನಲ್ಲಿ ಪ್ರತ್ಯೇಕವಾಗಿ ನಡೆದು ಸಂಗ್ರಹಿಸಿದ ಚಿತ್ರಗಳನ್ನು ತೆಗೆದುಕೊಳ್ಳಲಾಗಿದೆ ಸಮೀಕ್ಷೆಯನ್ನು ಭರ್ತಿ ಮಾಡಲು ಅವರನ್ನು ಕೇಳಲಾಯಿತು ಸಮೀಕ್ಷೆಯನ್ನು ಭರ್ತಿ ಮಾಡುವಾಗ ಸಿಸ್ಟಮ್ ಫೇಸ್ಬುಕ್ನಲ್ಲಿ ಚಿತ್ರಗಳನ್ನು ಹೋಲಿಸುತ್ತಿದೆ ಬಳಕೆದಾರರಿಗೆ ತೋರಿಸಲಾದ ಸಮೀಕ್ಷೆಗೆ ಚಿತ್ರಗಳನ್ನು ಹಿಂತಿರುಗಿಸಲಾಗಿದೆ ಮತ್ತು ಈ ಚಿತ್ರಗಳು ನಿಮ್ಮ ಬಗ್ಗೆ ಸರಿಯಾಗಿವೆಯೇ ಎಂದು ನಮಗೆ ತಿಳಿಸಿ ಎಂದು ಹೇಳಿದರು ಅದೇ ವಿಷಯವನ್ನು ಹಿನ್ನಲೆಯಲ್ಲಿ ಪ್ರಕ್ರಿಯೆ ಸ್ವರೂಪದಲ್ಲಿ ಸೆರೆಹಿಡಿಯಲಾಗಿದೆ ಅಂದರೆ ಬಳಕೆದಾರರ ಚಿತ್ರಗಳನ್ನು ಅಪ್ಲೋಡ್ ಮಾಡಲಾಗುತ್ತದೆ ಚಿತ್ರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅದು 1 ಮತ್ತು ನಂತರ ಸರ್ವರ್ನಿಂದ ಪ್ರತಿಕ್ರಿಯೆಗಳು ಬರುತ್ತವೆ ಸಮೀಕ್ಷೆಯನ್ನು ಪ್ರಾರಂಭಿಸಿ ಅದು 3 ಮತ್ತು ನಂತರ 4 ಅನ್ನು ಸಮೀಕ್ಷೆ ಟೋಕನ್ ರಚಿಸಲಾಗುತ್ತದೆ ಆದ್ದರಿಂದ ಈ ಸಮೀಕ್ಷೆಯ ಟೋಕನ್ ಮೂಲಕ ನೀವು ನಿಜವಾಗಿಯೂ ಚಿತ್ರಗಳನ್ನು ಹೋಲಿಸುವುದು ಮತ್ತು ಅದನ್ನು ಮರಳಿ ತರುವುದು ಎಂದು ಹೇಳಲು ಸಾಧ್ಯವಾಗುತ್ತದೆ ಅಂದರೆ 5 ಕಸ್ಟಮ್ ಸಮೀಕ್ಷೆ ಟೋಕನ್ಗಳನ್ನು ನಿಜವಾಗಿಯೂ ಸಮೀಕ್ಷೆಯನ್ನು ಭರ್ತಿ ಮಾಡುವ ಬಳಕೆದಾರರಿಗೆ ಕಳುಹಿಸುತ್ತದೆ ತದನಂತರ 6 ರ ಹೊತ್ತಿಗೆ ಮುಖ ಗುರುತಿಸುವಿಕೆಯ ಫಲಿತಾಂಶಗಳನ್ನು ಉತ್ಪಾದಿಸಲಾಗುತ್ತದೆ ಮತ್ತು ನಂತರ ಸಮೀಕ್ಷೆಯ ಫಲಿತಾಂಶಗಳು ವಾಸ್ತವವಾಗಿ ಬಳಸಿದ ಎರಡೂ ಚಿತ್ರಗಳನ್ನು 7 ಗೆ ನೀಡಲಾಗಿದೆ ಆದ್ದರಿಂದ ಅದು ಅಧ್ಯಯನದ ಪ್ರಕ್ರಿಯೆಯಾಗಿದೆ ತುಂಬಾ ಕಷ್ಟಕರವಲ್ಲ ತುಂಬಾ ಸಂಕೀರ್ಣವಾದ ಅಧ್ಯಯನವಲ್ಲ ಆದರೆ ಇದು ವಾಸ್ತವವಾಗಿ ಕೆಲವು ಕುತೂಹಲಕಾರಿ ಡೇಟಾವನ್ನು ಸಂಗ್ರಹಿಸುತ್ತಿದೆ ಡೇಟಾ ಸಂಗ್ರಹಣೆಯಿಂದ ಅವರು ಮಾಡಿದ ಫಲಿತಾಂಶ ಇದು ಬಳಕೆದಾರರನ್ನು ಮರು ಗುರುತಿಸುವ ಉದ್ದೇಶಕ್ಕಾಗಿ ಎಡ ಚಿತ್ರವು ಚಿತ್ರಕ್ಕೆ ಸ್ವಾಯತ್ತ ಚಿತ್ರವಾಗಿದೆ ಎಡಭಾಗದಲ್ಲಿರುವ ಚಿತ್ರವು ಬಳಕೆದಾರರು ಅಧ್ಯಯನದಲ್ಲಿ ಭಾಗವಹಿಸುತ್ತಿರುವಾಗ ಅವರು ತೆಗೆದ ಚಿತ್ರವಾಗಿದೆ ಆದ್ದರಿಂದ ಬಳಕೆದಾರರು ಲಾಗ್ ಇನ್ ಮಾಡಿದಾಗ ಅವರು ಎಡಭಾಗದಲ್ಲಿರುವ ಚಿತ್ರವನ್ನು ತೆಗೆದುಕೊಂಡರು ಆ ಚಿತ್ರವನ್ನು ಬಳಸಿಕೊಂಡು ಅವರು ಬಲಭಾಗದಲ್ಲಿರುವ ಚಿತ್ರವನ್ನು ಗುರುತಿಸಲು ಸಮರ್ಥರಾಗಿದ್ದಾರೆ ಅದು ಈ ಬಳಕೆದಾರರನ್ನು ನಿಜವಾಗಿ ಗುರುತಿಸಿದ ಫೇಸ್ಬುಕ್ನಿಂದ ಚಿತ್ರವಾಗಿದೆ ಆದ್ದರಿಂದ ಅದು ಔಟ್ಪುಟ್ ಎಂದು ಹೇಳಲು ಇನ್ಪುಟ್ ಎಂದರೆ ಸಮೀಕ್ಷೆಯೊಂದಿಗಿನ ಚಿತ್ರ ಮತ್ತು ಔಟ್ಪುಟ್ ಎಂಬುದು ಫೇಸ್ಬುಕ್ನ ಚಿತ್ರವಾಗಿದ್ದು ನಿರ್ದಿಷ್ಟ ಚಿತ್ರಗಳಲ್ಲಿ ಈ ವ್ಯಕ್ತಿಯನ್ನು ಮರು ಗುರುತಿಸಲಾಗಿದೆ ಇದು ನಿಜವಾಗಿಯೂ ಫೇಸ್ಬುಕ್ನಲ್ಲಿ ಹೋಲಿಸಿದರೆ ಚಿತ್ರಗಳನ್ನು ಬಹಿರಂಗಪಡಿಸುತ್ತದೆ ಅಧ್ಯಯನದಲ್ಲಿ ಸುಮಾರು 98 ಭಾಗವಹಿಸುವವರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಸುಮಾರು 98 ಭಾಗವಹಿಸುವವರು ಇದ್ದರು ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅವರು ಅದನ್ನು ವಿಶ್ವವಿದ್ಯಾಲಯದ ಸೆಟಪ್ನಿಂದ ಸಂಗ್ರಹಿಸುತ್ತಿದ್ದರು ಮತ್ತು ಅವರೆಲ್ಲರೂ ಫೇಸ್ಬುಕ್ ಖಾತೆಗಳನ್ನು ಹೊಂದಿದ್ದರು ಫಲಿತಾಂಶಗಳು 38 ಪ್ರತಿಶತದಷ್ಟು ಭಾಗವಹಿಸುವವರು ಸರಿಯಾದ ಫೇಸ್ಬುಕ್ ಪ್ರೊಫೈಲ್ಗಳೊಂದಿಗೆ ಹೊಂದಿಕೆಯಾಗುತ್ತಾರೆ ಅದು ತೆಗೆದ ಚಿತ್ರಗಳು ಅಧ್ಯಯನದಲ್ಲಿ ಚಿತ್ರಗಳನ್ನು ತೆಗೆದ 38 ಪ್ರತಿಶತ ಜನರು ಫೇಸ್ಬುಕ್ ಪ್ರೊಫೈಲ್ ಮತ್ತು ಅವರ ಖಾತೆಯೊಂದಿಗೆ ನಿಖರವಾಗಿ ಹೊಂದಿಕೆಯಾಗುತ್ತಾರೆ ಅವರ ಮಾಹಿತಿಯನ್ನು ವಾಸ್ತವವಾಗಿ ತರಲಾಗಿದೆ ಬಳಕೆದಾರರೊಂದಿಗೆ ಅದನ್ನು ಖಚಿತಪಡಿಸಲು ಹೋಲಿಸಲು ಅವರ ಮಾಹಿತಿಯನ್ನು ವಾಸ್ತವವಾಗಿ ಹಿಂತಿರುಗಿಸಲಾಗುತ್ತದೆ ಕುತೂಹಲಕಾರಿಯಾಗಿ ಫೇಸ್ಬುಕ್ನಲ್ಲಿ ಅವರ ಚಿತ್ರವಿಲ್ಲ ಎಂದು ನಮೂದಿಸಿದ ಭಾಗವಹಿಸುವವರು ಸಹ ಇದ್ದರು ವಾಸ್ತವವಾಗಿ ಆ ನಿರ್ದಿಷ್ಟ ವ್ಯಕ್ತಿಯ ಮಾಹಿತಿ ನಿರ್ದಿಷ್ಟ ಭಾಗವಹಿಸುವವರ ಮಾಹಿತಿಯನ್ನು ಸಹ ಹಿಂತಿರುಗಿಸಲಾಗಿದೆ ಸಹಜವಾಗಿ ಈ ಹೋಲಿಕೆ ಮಾಡಲು ಇದು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಿದೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಿಂದ ಚಿತ್ರಗಳನ್ನು ತೆಗೆದ ಬಳಕೆದಾರರನ್ನು ಫೇಸ್ಬುಕ್ ಪ್ರೊಫೈಲ್ನಿಂದ ಗುರುತಿಸಲಾದ 38 ಪ್ರತಿಶತದಷ್ಟು ಬಾರಿ ಅಧ್ಯಯನವು ಅರ್ಥಪೂರ್ಣವಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರಯೋಗ 3 ಆಸಕ್ತಿದಾಯಕವಾಗಿದೆ ಏಕೆಂದರೆ ಅವರು ಪ್ರಯೋಗ 1 ಮತ್ತು 2 ರ ಪ್ರಯೋಗದ ತಿಳುವಳಿಕೆಗಳನ್ನು ಬಳಸಿಕೊಂಡು ಇದನ್ನು ವೈಯಕ್ತಿಕವಾಗಿ ಗುರುತಿಸಬಹುದಾದ ಸಾಮಾಜಿಕ ಭದ್ರತಾ ಸಂಖ್ಯೆಯ ಮಾಹಿತಿಯೊಂದಿಗೆ ತೆಗೆದುಕೊಳ್ಳಲು ಪ್ರಯತ್ನಿಸಿದ್ದಾರೆ ಈ ಪ್ರಯೋಗದಲ್ಲಿ 3 ಅವರು ಸಾರ್ವಜನಿಕ ಡೇಟಾದಿಂದ ಸಾಮಾಜಿಕ ಭದ್ರತೆ ಸಂಖ್ಯೆಯನ್ನು ಊಹಿಸಲು ಬಯಸಿದ್ದರು ಆದ್ದರಿಂದ ಅವರು ಸಾಮಾಜಿಕ ಭದ್ರತೆ ಸಂಖ್ಯೆಯನ್ನು ಊಹಿಸಲು ಸಾರ್ವಜನಿಕ ಡೇಟಾದೊಂದಿಗೆ ಪ್ರಯೋಗ 1 ಮತ್ತು 2 ರಿಂದ ಸಂಗ್ರಹಿಸಲಾದ ಮುಖಗಳು ಮತ್ತು Facebook ಡೇಟಾವನ್ನು ಬಳಸಿದರು 27 ಪ್ರತಿಶತ ವಿಷಯಗಳ ಮೊದಲ 5 ಸಾಮಾಜಿಕ ಭದ್ರತೆ ಸಂಖ್ಯೆ ಅಂಕಿಗಳನ್ನು ನಾಲ್ಕು ಪ್ರಯತ್ನಗಳೊಂದಿಗೆ ಗುರುತಿಸಲಾಗಿದೆ ಆದ್ದರಿಂದ ಮೂಲಭೂತವಾಗಿ ಇದರ ಅರ್ಥವೇನು ಇದರರ್ಥ ಪ್ರತಿ ಬಾರಿ ನಾನು ಡೇಟಾಬೇಸ್ನಿಂದ ಮುಖವನ್ನು ತೆಗೆದುಕೊಂಡಾಗ ಸಾಮಾಜಿಕ ಭದ್ರತೆ ಸಂಖ್ಯೆಯ ಮೊದಲ 5 ಅಂಕೆಗಳನ್ನು ಗುರುತಿಸಲು ನನಗೆ ಸಾಧ್ಯವಾಯಿತು 27 ಪ್ರತಿಶತ ಬಾರಿ 27 ಪ್ರತಿಶತ ವಿಷಯಗಳು ಐದು SSN ಅಂಕಿಗಳನ್ನು ಕಂಡುಹಿಡಿಯಲು ಸಮರ್ಥವಾಗಿವೆ ಎಂದು ಬಹಿರಂಗಪಡಿಸುವುದು ಉತ್ತಮ ಸಂಕೇತವಲ್ಲ ಹಾಗಾಗಿ ಅದು ಮೂರನೇ ಪ್ರಯೋಗ ಮತ್ತು ನಾನು ಮೂರನೇ ಪ್ರಯೋಗವನ್ನು ಸ್ವಲ್ಪ ಹಗುರವಾಗಿ ಇಡುತ್ತಿದ್ದೇನೆ ಏಕೆಂದರೆ ಇದು ಒಟ್ಟಾರೆಯಾಗಿ ಆಸಕ್ತಿದಾಯಕ ವಿಷಯಗಳೆಂದರೆ ಚಿತ್ರಗಳು ಗುರುತಿಸದ ಡೇಟಾ ಸೆಟ್ಗಳು ಗುರುತಿಸಲಾದ ಡೇಟಾ ಸೆಟ್ ಮತ್ತು ಕೊನೆಯಲ್ಲಿ ಅವರು ಸಾಮಾಜಿಕ ಭದ್ರತಾ ಸದಸ್ಯರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಯಿತು ಕುತೂಹಲಕಾರಿಯಾಗಿ ಭಾರತದಲ್ಲಿ ಆಧಾರ್ ಸಂಖ್ಯೆಯನ್ನು ಗುರುತಿಸುವ ಮತ್ತು ಇತರ ವೈಯಕ್ತಿಕ ವಿವರಗಳ ವಿಷಯದಲ್ಲಿ ಈ ರೀತಿಯ ತಂತ್ರಗಳನ್ನು ಹೇಗೆ ಅನ್ವಯಿಸಬಹುದು ಎಂಬುದರ ಕುರಿತು ನೀವು ಯೋಚಿಸಬಹುದು ಎಂದು ನನಗೆ ಖಾತ್ರಿಯಿದೆ ಈ ಅಧ್ಯಯನವನ್ನು US ನಲ್ಲಿ ಮಾಡಲಾಗಿದೆ ಮತ್ತು ಆದ್ದರಿಂದ ನೀವು ಈ ಅಧ್ಯಯನವನ್ನು ಪುನರಾವರ್ತಿಸಿದರೆ ಮತ್ತು ಭಾರತೀಯ ನಾಗರಿಕರ ಆಧಾರ್ ಸಂಖ್ಯೆ ಅಥವಾ ಇತರ ವಿವರಗಳನ್ನು ಕಂಡುಹಿಡಿಯುವುದು ನಿಜವಾಗಿಯೂ ಆಸಕ್ತಿದಾಯಕವಾಗಿದೆ ಯಾವುದೇ ವಿಚಾರಗಳಿದ್ದರೆ ಭಾರತದಲ್ಲಿ ಅಧ್ಯಯನವನ್ನು ಹೇಗೆ ನಡೆಸಬಹುದು ಎಂಬ ವಿಷಯದಲ್ಲಿ ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ ವೇದಿಕೆಯಲ್ಲಿ ಅದರ ಬಗ್ಗೆ ಮಾತನಾಡಲು ಆಸಕ್ತಿದಾಯಕವಾಗಿದೆ ನಾನು ಈಗ ಚರ್ಚಿಸಿದ ಅಧ್ಯಯನದ ಪಾಯಿಂಟರ್ಸ್ ಇಲ್ಲಿವೆ ಮತ್ತು ಇದರೊಂದಿಗೆ ನಾನು 4 1 ವಾರವನ್ನು ಮುಕ್ತಾಯಗೊಳಿಸುತೇನೆ ನಾವು ಏನು ಮಾತನಾಡುತ್ತಿದ್ದೇವೆಂದು ನೀವು ಅರ್ಥಮಾಡಿಕೊಂಡಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ನಾವು ಆನ್ಲೈನ್ ಸಾಮಾಜಿಕ ನೆಟ್ವರ್ಕ್ಗಳಲ್ಲಿನ ಗೌಪ್ಯತೆ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತೇವೆ ವಿಶೇಷವಾಗಿ ಚಿತ್ರಗಳನ್ನು ಸಂಗ್ರಹಿಸಲು ಮತ್ತು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಅಪ್ಲೋಡ್ ಮಾಡಲಾದ ಚಿತ್ರಗಳನ್ನು ಬಳಸಿಕೊಂಡು ಮುಖ ಚಿತ್ರಗಳನ್ನು ಬಳಸಿಕೊಂಡು ಬಳಕೆದಾರರನ್ನು ಗುರುತಿಸಲು ಕೇಂದ್ರೀಕರಿಸಿದ್ದೇವೆ